ಟ್ರೇಡ್ಮಾರ್ಕ್ಗಳು ವ್ಯಾಪಾರದಲ್ಲಿ ಬಳಸುವ ಗುರುತುಗಳನ್ನು ಉಲ್ಲೇಖಿಸುತ್ತವೆ ವ್ಯವಹಾರದಲ್ಲಿ ಬಳಸಲಾಗುವ ಸರಕು ಮತ್ತು ಸೇವೆಗಳನ್ನು ಗುರುತಿಸಲು ಅಥವಾ ಪ್ರತ್ಯೇಕಿಸಲು ಈ ಗುರುತುಗಳನ್ನು ಬಳಸಲಾಗುತ್ತದೆ ಮತ್ತು ವ್ಯಾಪಾರದ ಮೂಲಕ ನಾವು ವ್ಯವಹಾರವನ್ನು ಉಲ್ಲೇಖಿಸುತ್ತೇವೆ ಆದ್ದರಿಂದ ಟ್ರೇಡ್ಮಾರ್ಕ್ಗಳನ್ನು ಅರ್ಥಮಾಡಿಕೊಳ್ಳಲು ವ್ಯವಹಾರಗಳು ಯಾವುದರ ಮೂಲವಾಗಿದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕಾಗುತ್ತದೆ ವ್ಯವಹಾರವನ್ನು ಒಂದು ಸಂಸ್ಥೆ ಅಥವಾ ಆರ್ಥಿಕ ವ್ಯವಸ್ಥೆ ಎಂದು ವ್ಯಾಖ್ಯಾನಿಸಬಹುದು ಅಲ್ಲಿ ಸರಕು ಮತ್ತು ಸೇವೆಗಳನ್ನು ಪರಸ್ಪರ ಹಣಕ್ಕಾಗಿ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ಆದ್ದರಿಂದ ನಾವು ಅದನ್ನು ಹಣ ಅಥವಾ ಹಣದ ಮೂಲದ ಸರಕು ಮತ್ತು ಸೇವೆಗಳ ವಿನಿಮಯ ಎಂದು ಅರ್ಥಮಾಡಿಕೊಂಡಿದ್ದೇವೆ ಈಗ ಇದು ಒಂದೆರಡು ವಿಷಯಗಳನ್ನು ಕಾರ್ಯರೂಪಕ್ಕೆ ತರುತ್ತದೆ ನಾವು ವ್ಯವಹಾರವನ್ನು ಪರಸ್ಪರ ಕ್ರಿಯೆಯೆಂದು ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ಈ ಸಂವಹನವು ಒಂದು ವಿಷಯಕ್ಕೆ ಸಂಬಂಧಿಸಿದೆ ಅಥವಾ ಅದರಲ್ಲಿ ಒಂದು ವಿಷಯವಿರುತ್ತದೆ ಮತ್ತು ಈ ವಿಷಯವು ಹಣದ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಅದರಲ್ಲಿ ಒಂದು ಸಂವಹನವಿದೆ ಮತ್ತು ಪರಸ್ಪರ ಕ್ರಿಯೆಯು ಅನೇಕ ಅರ್ಥಗಳನ್ನು ಹೊಂದಬಹುದು ಅದು ವ್ಯವಹಾರವಾಗಿರಬಹುದು ಅದು ವಿನಿಮಯವಾಗಿರಬಹುದು ಮತ್ತು ಇದರ ಅರ್ಥ ಕೇವಲ ಒಂದು ಕ್ರಿಯೆ ಇದೆ ಎಂದು ಅರ್ಥವಲ್ಲ ಇದರರ್ಥ ಕೃತ್ಯ ಮಾಡುವ ಪಕ್ಷಗಳಿವೆ ಎಂದು ಸಹ ಅರ್ಥೈಸುತ್ತದೆ ಆದ್ದರಿಂದ ನಮ್ಮಲ್ಲಿ ಪಕ್ಷಗಳೂ ಇವೆ ಎಂದು ಸೂಚಿಸುತ್ತದೆ ಆದ್ದರಿಂದ ಒಂದು ಕೃತ್ಯಕ್ಕೆ ಕನಿಷ್ಠ ಇಬ್ಬರು ವ್ಯಕ್ತಿಗಳು ಪರಸ್ಪರ ವ್ಯವಹರಿಸುವ ಅಗತ್ಯವಿರುತ್ತದೆ ಆದ್ದರಿಂದ ಇಲ್ಲಿರುವ ಪಕ್ಷಗಳು ಖರೀದಿದಾರ ಅಥವಾ ಮಾರಾಟಗಾರ ಅಥವಾ ಗುತ್ತಿಗೆಯನ್ನು ನೀಡುವವ ಅಥವಾ ಗುತ್ತಿಗೆಯನ್ನು ತೆಗೆದುಕೊಳ್ಳುವ ವ್ಯಕ್ತಿ ಆಗಿರಬಹುದು ಆದ್ದರಿಂದ ನೀವು ಒಂದು ಕಾರ್ಯವನ್ನು ಹೊಂದಿದ್ದೀರಿ ಅದನ್ನು ಪಕ್ಷಗಳು ಮಾಡುತ್ತವೆ ಇದನ್ನು ನಾವು ಪರಸ್ಪರ ಕ್ರಿಯೆ ಎಂದು ಕರೆಯುತ್ತೇವೆ ಈಗ ವ್ಯವಹಾರವು ಸರಕು ಅಥವಾ ಸೇವೆಯ ವಿಷಯವನ್ನು ಸೂಚಿಸುತ್ತದೆ ಈಗ ನೀವು ಅದನ್ನು ಉತ್ಪನ್ನಗಳು ಅಥವಾ ಸರಕುಗಳು ಎಂದು ತಿಳಿಯಬಹುದು ಮತ್ತು ಇದು ಹೆಚ್ಚಾಗಿ ಸರಕು ಮತ್ತು ಉತ್ಪನ್ನಗಳ ಮೂಲವನ್ನು ಒಳಗೊಂಡಿದೆ ಮತ್ತು ಅದರ ಮೇಲೆ ನಮಗೆ GST ತೆರಿಗೆಯನ್ನು ಸಹ ಹೊಂದಿದೆ ಅದು ಸರಕು ಮತ್ತು ಸೇವೆಗಳ ತೆರಿಗೆಯಾಗಿದೆ ಏಕೆಂದರೆ ಸರಕು ಮತ್ತು ಸೇವೆಗಳನ್ನು ಒಳಗೊಂಡಿದೆ ಎಂದು ಅರ್ಥೈಸಲಾಗುತ್ತದೆ ಆದ್ದರಿಂದ ಅದು ವ್ಯಾಪಾರದ ಒಂದು ಭಾಗವಾಗಿದೆ ಅದು ವ್ಯವಹಾರದ ವ್ಯಾಖ್ಯಾನಕ್ಕೆ ಒಳಪಡುವ ಮೂರನೆಯ ವಿಷಯವಾಗಿದೆ ಈ ವಿನಿಮಯ ಅಥವಾ ವಸ್ತುವಿನ ಪರಸ್ಪರ ಕ್ರಿಯೆಯು ಮೌಲ್ಯಕ್ಕಾಗಿರಬೇಕು ಅಂದರೆ ಹಣವು ಕೈಗಳ ಮೂಲಕ ಹಾದುಹೋಗುತ್ತದೆ ಅಥವಾ ವಿನಿಮಯವು ಅಮೂಲ್ಯವಾದ ಸರಕುಗಳಿಂದ ಕೂಡಿದೆ ಈಗ ಅದು ಮೌಲ್ಯಕ್ಕಾಗಿ ಇಲ್ಲದಿದ್ದರೆ ನಾವು ಅದನ್ನು ವ್ಯವಹಾರ ಎಂದು ಕರೆಯುವುದಿಲ್ಲ ಒಂದು ಉದಾಹರಣೆಗಾಗಿ ತಂದೆ ತನ್ನ ಮಗನಿಗೆ ಅಥವಾ ಮಗಳಿಗೆ ಭತ್ಯೆ ನೀಡಿದರೆ ನಾವು ಅದನ್ನು ವ್ಯವಹಾರ ವಹಿವಾಟು ಎಂದು ಕರೆಯುವುದಿಲ್ಲ ಅಥವಾ ಅದು ಕೌಟುಂಬಿಕ ವಹಿವಾಟು ಆಗಿರಬಹುದು ಅಥವಾ ಸ್ನೇಹಿತನು ತನ್ನ ಸ್ನೇಹಿತನಿಗೆ ಅಗತ್ಯವಿರುವ ಸಮಯದಲ್ಲಿ ಹಣವನ್ನು ನೀಡಿದರೆ ಮತ್ತೆ ಸ್ನೇಹಪರ ವಹಿವಾಟು ಆಗುತ್ತದೆ ಅಥವಾ ವ್ಯಕ್ತಿಯು ತೊಂದರೆಯಲ್ಲಿರುವ ಜನರಿಗೆ ಸಹಾಯ ಮಾಡಲು ದೇಣಿಗೆ ನೀಡಿದರೆ ಅದು ದತ್ತಿ ವ್ಯವಹಾರವಾಗುತ್ತದೆ ಆದ್ದರಿಂದ ಮೌಲ್ಯವು ಸರಕು ಮತ್ತು ಸೇವೆಯ ವಿನಿಮಯಕ್ಕೆ ಸಂಬಂಧಪಟ್ಟರೆ ನಾವು ಅದನ್ನು ವ್ಯವಹಾರ ಎಂದು ಕರೆಯುತ್ತೇವೆ ಆದ್ದರಿಂದ ಒಂದು ಸಂವಹನವಿದೆ ಇದರ ಮೂಲಕ ಅದು ಒಂದು ಕ್ರಿಯೆಯಾಗಿರಬಹುದು ಅಥವಾ ಅದು ಪಕ್ಷಗಳನ್ನು ಒಳಗೊಂಡಿರಬಹುದು ಮತ್ತು ಆ ಕಾರ್ಯವು ವಿಷಯ ಅಥವಾ ವಿಷಯವನ್ನು ಒಳಗೊಂಡಿರುತ್ತದೆ ಇದರರ್ಥ ಸರಕುಗಳನ್ನು ಸೂಚಿಸುತ್ತದೆ ಅಂದರೆ ಇದು ಸರಕು ಅಥವಾ ಸೇವೆಗಳನ್ನು ಸೂಚಿಸುತ್ತದೆ ಅಂದರೆ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ಅಥವಾ ಮೌಲ್ಯಕ್ಕಾಗಿ ವ್ಯವಹರಿಸಲಾಗುತ್ತದೆ ಮತ್ತು ಇಲ್ಲಿ ಮೌಲ್ಯವು ಹಣದ ರೂಪವಾಗಿದೆ ಅದರ ಮೌಲ್ಯದ ಪ್ರಕಾರ ಲೆಕ್ಕಹಾಕಬಹುದಾದ ಯಾವುದನ್ನಾದರೂ ಹಣದ ಮೌಲ್ಯದಿಂದ ನಾವು ಅರ್ಥೈಸುತ್ತೇವೆ ಈ ವ್ಯಾಖ್ಯಾನವು ಮುಖ್ಯವಾದುದು ಏಕೆಂದರೆ ಪ್ರತಿ ವ್ಯವಹಾರಕ್ಕೂ ಕೆಲವು ರೀತಿಯ ಹೂಡಿಕೆಯ ಅಗತ್ಯವಿರುತ್ತದೆ ಮತ್ತು ಅಮೂರ್ತವಾದ ಹೂಡಿಕೆಯು ಅಮೂರ್ತ ಸ್ವತ್ತುಗಳಿಗೆ ಕಾರಣವಾಗುತ್ತದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ವ್ಯವಹಾರಗಳು ಹಣವನ್ನು ಹೂಡಿಕೆ ಮಾಡುತ್ತವೆ ಮತ್ತು ಅದರಲ್ಲಿ ಕೇವಲ ಹಣ ಇರಬೇಕಾಗಿಲ್ಲ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಅದು ಪ್ರಯತ್ನಗಳಾಗಿರಬಹುದು ಅದು ನಾವು ನೋಡಿರುವ ಹಾಗೆ ಜನರ ಬಹಳಷ್ಟು ವಿಷಯಗಳು ಸಹ ಆಗಿರಬಹುದು ಮತ್ತು ಅದು ಹೂಡಿಕೆಯ ವ್ಯಾಪ್ತಿಯಲ್ಲಿ ಬರಬಹುದು ಮತ್ತು ಈ ಸರಕು ಮತ್ತು ಸೇವೆಗಳನ್ನು ನಿಜವಾಗಿ ಉತ್ಪಾದಿಸುವ ಹೂಡಿಕೆಯಾಗಿದೆ ಆದ್ದರಿಂದ ಪ್ರತಿ ವ್ಯವಹಾರಕ್ಕೂ ಕೆಲವು ರೀತಿಯ ಹೂಡಿಕೆ ಮತ್ತು ಸಾಕಷ್ಟು ಗ್ರಾಹಕರು ಬೇಕಾಗುತ್ತಾರೆ ಏಕೆಂದರೆ ನಿಮ್ಮ ವಸ್ತುಗಳನ್ನು ಜನರಿಗೆ ಮಾರಾಟ ಮಾಡಲು ಅಥವಾ ಉತ್ಪನ್ನವನ್ನು ಕೊಳ್ಳುವುದಕ್ಕಾಗಿ ನಿಮಗೆ ಜನರು ಬೇಕಾಗುತ್ತಾರೆ ಮತ್ತು ಲಾಭ ಗಳಿಸುವ ಸಲುವಾಗಿ ಅದರ ಉತ್ಪಾದನೆಯನ್ನು ಸ್ಥಿರ ಆಧಾರದ ಮೇಲೆ ಮಾರಾಟ ಮಾಡಬಹುದು ಆದ್ದರಿಂದ ಅಲ್ಲಿ ಹೂಡಿಕೆ ಇರುತ್ತದೆ ಮತ್ತು ಅದನ್ನು ನಿಮ್ಮ ಗ್ರಾಹಕರಿಂದ ಖರೀದಿಸಲು ಜನರಿರುತ್ತಾರೆ ಮತ್ತು ನಿಮ್ಮಲ್ಲಿ ಒಂದು ಉತ್ಪನ್ನವಿದ್ದರೆ ಅದು ನಿಮ್ಮ ಸರಕು ಅಥವಾ ಸೇವೆಗಳಾಗಿರಬಹುದು ಮತ್ತು ನೀವು ಅದನ್ನು ಲಾಭ ಗಳಿಸಲು ನೀಡಿದರೆ ಅಥವಾ ವ್ಯವಹರಿಸಿದರೆ ಅದು ದತ್ತಿ ವ್ಯವಹಾರ ಆಗಿರುವುದಿಲ್ಲ ಆದ್ದರಿಂದ ವ್ಯಾಪಾರಗಳು ಗುರುತುಗಳನ್ನು ಬಳಸುತ್ತವೆ ಮತ್ತು ವ್ಯಾಪಾರ ಎಂಬ ಪದವು ವ್ಯವಹಾರವನ್ನು ಸೂಚಿಸುತ್ತದೆ ನಾವು ಈಗ ವ್ಯಾಪಾರದ ಗುರುತುಗಳು ಹೇಗೆ ಅಸ್ತಿತ್ವಕ್ಕೆ ಬಂದವು ಮತ್ತು ಅದರ ಬಳಕೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಏಕೆಂದರೆ ನೀವು ವ್ಯಾಪಾರ ಚಿಹ್ನೆಯನ್ನು ವ್ಯವಹಾರಕ್ಕೆ ಸಂಬಂಧಿಸಿರುವ ಸಂಗತಿಯೆಂದು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ವ್ಯವಹಾರವು ವಿನಿಮಯ ಅಥವಾ ವ್ಯಾಪಾರದ ಪರಸ್ಪರ ಕ್ರಿಯೆಯಾಗಿದೆ ಅದು ಒಂದು ವಿಷಯವನ್ನು ಒಳಗೊಂಡಿರುತ್ತದೆ ಅಂದರೆ ಸರಕು ಅಥವಾ ಸೇವೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಇದು ಹಣದ ಮೌಲ್ಯವನ್ನು ಹೊಂದಿರುತ್ತದೆ ನಂತರ ಅದನ್ನು ನಾವು ಹಣದ ರೂಪದಲ್ಲಿ ಲೆಕ್ಕಹಾಕಬಹುದು ಅದು ವ್ಯವಹಾರ ಅಥವಾ ವ್ಯವಹಾರದ ಚಟುವಟಿಕೆ ಎಂದು ನಮಗೆ ತಿಳಿಯುತ್ತದೆ ಟ್ರೇಡ್ಮಾರ್ಕ್ಗಳನ್ನು ಕೇವಲ ವ್ಯಾಪಾರ ಚಟುವಟಿಕೆಗಳಲ್ಲಿ ಮಾತ್ರ ಬಳಸಲಾಗುತ್ತದೆ ಅಥವಾ ವ್ಯಾಪಾರ ಚಟುವಟಿಕೆಗಳಿಂದ ಟ್ರೇಡ್ಮಾರ್ಕ್ಗಳು ಬಳಕೆಗೆ ಬಂದವು ಅಥವಾ ವಿಕಾಸವಾಯಿತು ಮತ್ತು ನಾವು ಇಲ್ಲಿಯವರೆಗೆ ಹೇಳಿರುವಂತಹ ಇತರೆ ಬೌದ್ಧಿಕ ಆಸ್ತಿಯ ಹಕ್ಕುಗಳಿಗೂ ನಿಜವಾಗಿದೆ ಮತ್ತು ಪೇಟೆಂಟ್ಗಳು ಕೈಗಾರಿಕಾ ಚಟುವಟಿಕೆಗಳಿಗೆ ಸಂಬಂಧಿಸಿದೆ ಮತ್ತು ಅವುಗಳನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಅಥವಾ ಪೇಟೆಂಟ್ಗಳಿಗೆ ಸಂಬಂಧಿಸಿರುವ ಉಪಯೋಗಕ್ಕಾಗಿ ಅವುಗಳನ್ನು ಬಳಸಲಾಗುತ್ತದೆ ಎಂದು ನಾವು ತಿಳಿಯುತ್ತೇವೆ ಆದ್ದರಿಂದ ಬೌದ್ಧಿಕ ಆಸ್ತಿಯ ಹಕ್ಕುಗಳನ್ನು ವಾಣಿಜ್ಯ ಚಟುವಟಿಕೆಗೆ ಸಂಬಂಧಿಸಿದೆ ಅಥವಾ ಅವುಗಳನ್ನು ವ್ಯವಹಾರಗಳ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಎಂಬ ವಿಷಯವನ್ನು ತಿಳಿಯುತ್ತೇವೆ ಆದ್ದರಿಂದ ಸರಕು ಮತ್ತು ಸೇವೆಗಳನ್ನು ಉತ್ತೇಜಿಸುವ ಮತ್ತು ಮಾರಾಟ ಮಾಡುವ ಸಾಧನವಾಗಿ ಟ್ರೇಡ್ಮಾರ್ಕ್ಗಳು ಅಸ್ತಿತ್ವಕ್ಕೆ ಬಂದವು ಮತ್ತು ಅದು ಮೊದಲು ಕೇವಲ ಸರಕುಗಳನ್ನು ಮಾತ್ರ ಒಳಗೊಂಡಿತ್ತು ಆದರೆ ನಂತರ ನಾವು ಸೇವೆಗಳನ್ನು ಸಹ ಸೇರಿಸಿದ್ದೆವು ಏಕೆಂದರೆ ಆರಂಭದಲ್ಲಿ ಟ್ರೇಡ್ಮಾರ್ಕ್ಗಳು ವಿಕಸನಗೊಂಡಾಗ ಸರಕುಗಳ ಮೇಲೆ ಮಾತ್ರ ಗಮನಹರಿಸಲಾಗಿತ್ತು ಈಗ ನಾವು ಸೇವೆಗಳ ಭಾಗವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಎಂದು ನೋಡೋಣ ಆದ್ದರಿಂದ ವ್ಯಾಪಾರಿಗಳು ಸಾಮಾನ್ಯವಾಗಿ ತಮ್ಮ ಸರಕುಗಳನ್ನು ಗುರುತಿಸುವ ಸಾಧನವಾಗಿ ಬ್ರಾಂಡ್ಗಳನ್ನು ಬಳಸುತ್ತಿದ್ದರು ಮತ್ತು ಇದು ಅವರು ಮಾರಾಟ ಮಾಡುತ್ತಿದ್ದ ಸರಕು ಮತ್ತು ಸೇವೆಗಳನ್ನು ಮಾತ್ರ ಗುರುತಿಸುವುದಲ್ಲದೇ ವ್ಯವಹಾರದ ಹೆಸರುಗಳನ್ನು ಸಹ ಗುರುತಿಸುವ ಮೂಲಕ ಬಂದಿತು ಆದ್ದರಿಂದ ಟ್ರೇಡ್ಮಾರ್ಕ್ ಎಂಬುದು ವ್ಯವಹಾರದ ಹೆಸರನ್ನು ಗುರುತಿಸುವ ಸಂಗತಿಯಾಗಿದೆ ಅದು ವ್ಯವಹಾರವನ್ನು ಮಾಡುವ ನಿಗಮದ ಘಟಕ ಅಥವಾ ಸಂಸ್ಥೆ ಮತ್ತು ಇದು ಮಾರಾಟವಾದ ಉತ್ಪನ್ನವನ್ನು ಸಹ ಅರ್ಥೈಸಬಲ್ಲದು ಅಥವಾ ನೀಡಲಾಗುವ ಸೇವೆಗಳನ್ನು ಸಹ ಅರ್ಥೈಸಬಲ್ಲದು ಆದ್ದರಿಂದ ಇದು ಸಂಭವಿಸಿದ ಕಾರಣ ಒಂದೇ ಸರಕು ಅಥವಾ ಒಂದೇ ಸೇವೆಯನ್ನು ನೀಡುವ ಅನೇಕ ಜನರು ಇರುವ ಮಾರುಕಟ್ಟೆಯಲ್ಲಿ ಈ ಸೇವೆಗಳನ್ನು ಅಥವಾ ಸರಕುಗಳನ್ನು ಪ್ರತ್ಯೇಕಿಸುವ ಅವಶ್ಯಕತೆಯ ಅಗತ್ಯವಿರುತ್ತದೆ ಮತ್ತು ಅವರು ಸ್ಪರ್ಧಾತ್ಮಕ ಸೇವೆಗಳನ್ನು ಮತ್ತು ಸ್ಪರ್ಧಾತ್ಮಕ ಉತ್ಪನ್ನವನ್ನು ಪ್ರತ್ಯೇಕಿಸುವುದು ವ್ಯವಹಾರಗಳಿಗೆ ಕಾರಣವಾಯಿತು ತಮ್ಮ ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು ಗುರುತುಗಳ ಮೂಲಕ ಈ ಸ್ಪರ್ಧಾತ್ಮಕ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರತ್ಯೇಕಿಸಲು ಬಯಸುತ್ತಾರೆ ಉತ್ಪನ್ನ ಅಥವಾ ಸೇವೆಯನ್ನು ಪ್ರತ್ಯೇಕಿಸಲು ಉತ್ತಮ ಮಾರ್ಗವೆಂದರೆ ಉತ್ಪನ್ನವನ್ನು ಅನನ್ಯವಾಗಿಸುವುದು ಅಥವಾ ಸೇವೆಯನ್ನು ಅನನ್ಯಗೊಳಿಸುವುದು ಹೌದು ಅದು ನಿಜವಾಗಿದೆ ಅದು ನಿಸ್ಸಂಶಯವಾಗಿ ನಿಮ್ಮ ಸರಕುಗಳನ್ನು ನೀವು ಪ್ರತ್ಯೇಕಿಸುವ ಒಂದು ಮಾರ್ಗವಾಗಿದೆ ಆದರೆ ಕೆಲವು ಸರಕುಗಳು ಅವುಗಳನ್ನು ಪ್ರತ್ಯೇಕಿಸಲು ಅಥವಾ ಅವು ನಿಜವಾಗಿರುವುದಕ್ಕಿಂತ ಅನನ್ಯವಾಗಿಸಲು ನಿಮಗೆ ತುಂಬಾ ಕಷ್ಟ ಉದಾಹರಣೆಗೆ ಸುರಕ್ಷತಾ ಪಿನ್ನಲ್ಲಿ ನೀವು ತರಬಹುದಾದ ಹೆಚ್ಚಿನ ಅನನ್ಯತೆ ಇರುವುದಿಲ್ಲ ಮತ್ತು ಸುರಕ್ಷತಾ ಪಿನ್ ವಾಸ್ತವವಾಗಿ ಅದರ ಕಾರ್ಯವನ್ನು ಬದಲಾಯಿಸದೆ ಅಥವಾ ನೀವು ಹೆಚ್ಚು ಅನನ್ಯತೆಯನ್ನು ತಂದರೆ ಜನರು ಉತ್ಪನ್ನವನ್ನು ಗುರುತಿಸುವುದಿಲ್ಲ ಆದ್ದರಿಂದ ನೀವು ವ್ಯಾಪಾರದ ಹೆಸರುಗಳನ್ನು ಹೊಂದಬಹುದು ಅದು ಈ ಅನನ್ಯತೆಯನ್ನು ತರುತ್ತದೆ ಉದಾಹರಣೆಗೆ ಪೇಪರ್ ಕ್ಲಿಪ್ಸ್ಗಳನ್ನು ರತ್ನದ ಕ್ಲಿಪ್ಸ್ಗಳು ಎಂದೂ ಕರೆಯಲಾಗುತ್ತಿತ್ತು ರತ್ನವು ವ್ಯಾಪಾರದ ಹೆಸರನ್ನು ಸೂಚಿಸುತ್ತದೆ ಮತ್ತು ಕೆಲವೊಮ್ಮೆ ಉತ್ಪನ್ನಗಳ ಸಾಮಾನ್ಯ ಹೆಸರಿನ ಬಳಕೆಯಿಂದಾಗಿ ಕೆಲವು ವ್ಯಾಪಾರದ ಹೆಸರುಗಳಗಳಾಗಬಹು ಈಗ ಕಾಗದದ ಕ್ಲಿಪ್ಸ'ಗಳನ್ನು ಉಲ್ಲೇಖಿಸುವ ರತ್ನದ ಕ್ಲಿಪ್ಸ'ಗಳನ್ಳು ಒಂದು ವಿಷಯವಾಗಿದೆ ಥರ್ಮೋಸ್ ಒಂದು ವ್ಯಾಪಾರದ ಹೆಸರು ಮತ್ತು ಅದು ಫ್ಲಾಸ್ಕ್ಗಳನ್ನು ಉಲ್ಲೇಖಿಸುವ ಮತ್ತೊಂದು ಉದಾಹರಣೆಯಾಗಿದೆ ಮತ್ತು ಜೆರಾಕ್ಸ್ ತಮ್ಮ ಯಂತ್ರಗಳಿಂದ ಹೊರಬರುವ ಉತ್ಪನ್ನವನ್ನು ಫೋಟೊಸ್ಟಾಟ್ ಅಥವಾ ಫೋಟೊಕಾಪಿ ಎಂದು ಉಲ್ಲೇಖಿಸುವುದು ಆದರೆ ಉತ್ಪನ್ನವನ್ನು ಗುರುತಿಸುವಲ್ಲಿ ಸಹ ಇದನ್ನು ಸಾಮಾನ್ಯವಾಗಿ ಬಳಸಲಾಗುವ ವ್ಯಾಪಾರದ ಹೆಸರಿನ ಉದಾಹರಣೆಯಾಗಿದೆ ಮತ್ತೆ ವೆಲ್ಕ್ರೋ ಎಂಬುದು ವ್ಯಾಪಾರದ ಹೆಸರು ಮತ್ತು ನಾವು ಉತ್ಪನ್ನವನ್ನು ವ್ಯಾಪಾರದ ಹೆಸರಿನಿಂದಲೇ ಅರ್ಥಮಾಡಿಕೊಳ್ಳುತ್ತೇವೆ ಆದ್ದರಿಂದ ಸ್ಪರ್ಧಾತ್ಮಕ ಉತ್ಪನ್ನಗಳನ್ನು ಪ್ರತ್ಯೇಕಿಸಲು ಮತ್ತು ಗುರುತಿಸಲು ವ್ಯಾಪಾರ ಹೆಸರುಗಳನ್ನು ಬಳಸಲಾಗುತ್ತದೆ ಟ್ರೇಡ್ಮಾರ್ಕ್ ಸರಕು ಮತ್ತು ಸೇವೆಗಳನ್ನು ಗುರುತಿಸಲು ಮತ್ತು ಪ್ರತ್ಯೇಕಿಸಲು ಬಳಸುವ ಯಾವುದೇ ಪದ ಹೆಸರು ಚಿಹ್ನೆ ಅಥವಾ ಸಾಧನವನ್ನು ಸೂಚಿಸುತ್ತದೆ ಈಗ ಇದು ಟ್ರೇಡ್ಮಾರ್ಕ್ನ ವ್ಯಾಖ್ಯಾನವಾಗಿದೆ "ಸರಳ ಪದಗಳಲ್ಲಿ ಟ್ರೇಡ್ಮಾರ್ಕ್ ಒಂದು ಗುರುತು ಮತ್ತು ನಾವು ಗುರುತು ಹೇಳಿದಾಗ ನಾವು ಚಿತ್ರಾತ್ಮಕವಾಗಿ ಸಂಕೇತಿಸಬಹುದಾದ ಯಾವುದನ್ನಾದರೂ ಉಲ್ಲೇಖಿಸುತ್ತದೆ ಅಥವಾ ವ್ಯಾಪಾರ ಅಥವಾ ವ್ಯವಹಾರಕ್ಕೆ ಕಾರಣವಾಗಿರುವ ಚಿತ್ರಾತ್ಮಕವಾಗಿ ತೋರಿಸಬಹುದಾದ ಯಾವುದನ್ನಾದರೂ ಉಲ್ಲೇಖಿಸುತ್ತದೆ" ಅನಾದಿ ಕಾಲದಿಂದಲೂ ಗುರುತುಗಳು ಅಸ್ತಿತ್ವದಲ್ಲಿವೆ ಮತ್ತು ವ್ಯವಹಾರದಲ್ಲಿ ಬಳಕೆಯು ಸಹ ಬಹಳ ಸಮಯದಿಂದಲೂ ಇದೆ ಸರಕುಗಳನ್ನು ಮಾರಾಟ ಮಾಡುವ ಕುಶಲಕರ್ಮಿ ತಮ್ಮ ಸರಕುಗಳನ್ನು ಗುರುತಿಸಲು ಗುರುತುಗಳನ್ನು ಬಳಸಿದರು ಈಗಲೂ ಸಹ ನೀವು ಒಂದು ಕಲಾಕೃತಿಯನ್ನು ನೋಡಿದರೆ ಕಲಾವಿದನು ತನ್ನ ಹೆಸರನ್ನು ಕಲಾಕೃತಿಯಲ್ಲಿ ಸಹಿ ಮಾಡುವ ಪ್ರವೃತ್ತಿ ಇದೆ ಈಗ ಮತ್ತೆ ಇದನ್ನು ಟ್ರೇಡ್ಮಾರ್ಕ್ನಂತೆ ಅರ್ಥೈಸಲಾಗುವುದಿಲ್ಲ ಆದರೆ ಒಂದು ಕುಶಲಕರ್ಮಿ ಒಂದು ಉತ್ಪನ್ನವು ತನಗೆ ಸೇರಿದ್ದು ಅಥವಾ ಅವನು ಉತ್ಪನ್ನದ ಸೃಷ್ಟಿಕರ್ತ ಎಂದು ಜಗತ್ತಿಗೆ ತಿಳಿಸುವ ಸಾಧನವಾಗಿ ಅರ್ಥೈಸಲಾಗಿದೆ ವ್ಯವಹಾರಗಳಲ್ಲಿ ಸರಕುಗಳನ್ನು ಗುರುತಿಸಲು ಗುರುತುಗಳ ಬಳಕೆ ಮಧ್ಯಯುಗದಲ್ಲಿ ಹೆಚ್ಚಾಯಿತು ಮತ್ತು ಇದು ಉತ್ಪಾದನೆಯನ್ನು ಹೆಚ್ಚಿಸಿದ ಸಮಯವಾಗಿತ್ತು ಆದ್ದರಿಂದ ಸ್ಪರ್ಧೆಯೂ ಹೆಚ್ಚಾಯಿತು ಮತ್ತು ಈ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ಜನರಲ್ಲಿ ಸರಕು ಮತ್ತು ಸೇವೆಗಳನ್ನು ಮತ್ತು ಕೈಗಾರಿಕೀಕರಣವನ್ನು ಪ್ರತ್ಯೇಕಿಸುವ ಅಗತ್ಯವನ್ನು ಇದು ಕಂಡಿತು ಮತ್ತು ಆ ಸಮಯದಲ್ಲಿ ಕೈಗಾರೀಕರಣವು ಒಂದು ಮುಖ್ಯ ಪಾತ್ರವನ್ನು ವಹಿಸಿತ್ತು ಮತ್ತು ಮಾರುಕಟ್ಟೆಗಳ ಬೆಳವಣಿಗೆಗೆ ವಿಶೇಷವಾಗಿ ಸ್ಪರ್ಧಾತ್ಮಕ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅನುವು ಮಾಡಿಕೊಡುವ ಅಗತ್ಯವಿರುತ್ತದೆ ಈ ಉತ್ಪನ್ನಗಳನ್ನು ಕೆಲವು ರೀತಿಯಲ್ಲಿ ಗುರುತಿಸಬಹುದು ಮತ್ತು ನಾನು ಹೇಳಿದಂತೆ ಅದು ವೈಶಿಷ್ಟ್ಯವು ಗುಣಮಟ್ಟದಲ್ಲಿ ಇರಬೇಕಾಗಿಲ್ಲ ಏಕೆಂದರೆ ಕಳಪೆ ಗುಣಮಟ್ಟವು ಒಂದು ವಿಶಿಷ್ಟ ಲಕ್ಷಣವಾಗಿರಬಹುದು ಆದರೆ ಇದು ಗ್ರಾಹಕರು ಅದನ್ನು ಗುರುತಿಸುವ ರೀತಿಯಲ್ಲಿರಬೇಕು ಮತ್ತು ನೀವು ನೋಡಿರುವ ಹಾಗೆ ಬಹಳ ಸಮಯದವರೆಗೆ ಗುರುತುಗಳು ಖ್ಯಾತಿ ಮತ್ತು ಅಭಿಮಾನವನ್ನು ಗಳಿಸಿದವು ಮತ್ತು ಅದು ಸಂಕೇತವಾಗಿ ಮಾರ್ಪಟ್ಟಿತು ಮತ್ತು ಅದು ಗುಣಮಟ್ಟದ ಸಂಕೇತವಾಯಿತು ಆದ್ದರಿಂದ ಟ್ರೇಡ್ಮಾರ್ಕ್ಗಳನ್ನು ಮಾಲೀಕತ್ವಕ್ಕೆ ಜೋಡಿಸಲಾಗಿದೆ ಮಾಲೀಕತ್ವದಿಂದ ನಾವು ಅದನ್ನು ಗುರುತಿಸುವ ಸಾಮರ್ಥ್ಯವನ್ನು ಅರ್ಥೈಸುತ್ತದೆ ಮತ್ತು ಕೆಲವು ಸರಕುಗಳು ಮತ್ತು ಸೇವೆಗಳು ನಿರ್ದಿಷ್ಟ ಘಟಕದಿಂದ ಬಂದವು ಎಂದು ಐತಿಹಾಸಿಕವಾಗಿ ನಮಗೆ ತಿಳಿದಿದೆ ಮತ್ತು ಜನರು ಮಾರಾಟ ಮಾಡುವ ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು ಗುರುತಿಸುವ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು ಉದಾಹರಣೆಗೆ ದನಕರುಗಳೊಂದಿಗೆ ವ್ಯವಹರಿಸುವ ಜನರು ದನಗಳನ್ನು ಕಿವಿಗುರುತು ಮಾಡುವ ಮಾರ್ಗವನ್ನು ಹೊಂದಿದ್ದರು ಇದರಿಂದಾಗಿ ದನಗಳು ಕಳೆದುಹೋದರೆ ಅವರು ಅದರ ಮಾಲೀಕರು ಎಂದು ಗುರುತಿಸಿ ಅದನ್ನು ಮರಳಿ ಪಡೆಯಬಹುದು ಸಮುದ್ರದಾದ್ಯಂತ ಸಾಗಿಸಬೇಕಾದ ಸರಕುಗಳನ್ನು ಮಾರಾಟ ಮಾಡುತ್ತಿದ್ದ ಜನರು ತಮ್ಮ ಸರಕುಗಳನ್ನು ಗುರುತಿಸಲು ಒಂದು ಮಾರ್ಗವನ್ನು ಹೊಂದಿದ್ದರು ಇದರಿಂದಾಗಿ ಹಡಗು ಧ್ವಂಸಗೊಂಡರೆ ವಸ್ತುಗಳನ್ನು ಸಾಗಿಸಿದ ವ್ಯಕ್ತಿಯು ವಸ್ತುಗಳ ಮೇಲಿರುವ ಗುರುತನ್ನು ಆಧರಿಸಿ ಸರಕುಗಳನ್ನು ಗುರುತಿಸಬಹುದುದಾಗಿತ್ತು ಆದ್ದರಿಂದ ಇದು ಒಂದು ಆರಂಭಿಕ ಮಾರ್ಗವಾಗಿದ್ದು ಒಬ್ಬ ವ್ಯಾಪಾರಿ ಅಥವಾ ಸರಕುಗಳ ಮಾರಾಟಗಾರನು ತನ್ನ ಸರಕುಗಳ ಮೇಲೆ ಕೆಲವು ರೀತಿಯ ನಿಯಂತ್ರಣವನ್ನು ಹೊಂದಿರಬೇಕಾದಾಗ ಅವನು ಅದರ ಮೇಲೆ ಒಂದು ಗುರುತು ಹಾಕುತ್ತಾನೆ ಇದರಿಂದಾಗಿ ಆ ಗುರುತುಗಳಿಂದ ಮಾಲೀಕರನ್ನು ಗುರುತಿಸಬಹುದು ಗುರುತುಗಳನ್ನು ಆರಂಭದಲ್ಲಿ ಹೊಣೆಗಾರಿಕೆಯ ಭಾಗವಾಗಿ ಬಳಸಲಾಗುತ್ತಿತ್ತು ಹೊಣೆಗಾರಿಕೆಯ ಪ್ರಕಾರ ಒಂದು ನಿರ್ದಿಷ್ಟ ಮಾರುಕಟ್ಟೆಯಲ್ಲಿ ಮತ್ತು ಆ ಮಾರುಕಟ್ಟೆಯಲ್ಲಿ ಸರಕುಗಳನ್ನು ಮಾರಾಟ ಮಾಡಿದಾಗ ಅವರ ಸರಕುಗಳ ಗುಣಮಟ್ಟವು ಅತೃಪ್ತಿಕರವಾಗಿದ್ದರೆ ಮಾರುಕಟ್ಟೆಯನ್ನು ನಡೆಸುವ ಜನರು ಸರಕುಗಳನ್ನು ಮಾರಾಟ ಮಾಡಿದ ವ್ಯಕ್ತಿಯನ್ನು ಸರಕಿನ ಮೇಲಿರುವ ಗುರುತಿನಿಂದ ಮಾರಾಟ ಮಾಡಿದ ವ್ಯಕ್ತಿಯನ್ನು ಗುರುತಿಸುತ್ತಾರೆ ಮತ್ತು ಈಗ ಸಂಘಗಳು ಮತ್ತು ವ್ಯಾಪಾರ ಸಂಸ್ಥೆಗಳು ಆರಂಭಿಕ ಕಾಲದಲ್ಲಿ ಸರಕುಗಳನ್ನು ಹೊಣೆಗಾರಿಕೆಯ ಸಾಧನವಾಗಿ ಗುರುತುಗಳಿಂದ ಗುರುತಿಸಿದೆ ಆದ್ದರಿಂದ ಯಾರಾದರೂ ಅತೃಪ್ತಿಕರ ವಸ್ತುಗಳನ್ನು ಮಾರಾಟ ಮಾಡಿದರೆ ಆ ವ್ಯಾಪಾರ ಸಂಸ್ಥೆಗಳಿಗೆ ಅಥವಾ ಸರಕುಗಳ ಮಾಲೀಕರನ್ನು ಗುರುತಿಸುವುದು ಮತ್ತು ಮಾಲೀಕರ ಮೇಲೆ ಒಂದು ರೀತಿಯ ಹೊಣೆಗಾರಿಕೆಯನ್ನು ಉಂಟುಮಾಡುವುದು ಸುಲಭವಾಗುತ್ತದೆ ಆದರಿಂದ ಮಾರಾಟ ಮಾಡಿದ ಮಾಲೀಕರು ಸರಕುಗಳನ್ನು ಬದಲಾಯಿಸಬೇಕಾಗಿತ್ತು ಅಥವಾ ಅವರು ಸರಕುಗಳಿಗೆ ಸ್ವೀಕರಿಸಿದ ಹಣವನ್ನು ಮರುಪಾವತಿಸಬೇಕಾಗಿತ್ತು ಅಥವಾ ಹಿಂದಿರುಗಿಸಬೇಕಾಗಿತ್ತು ಆದ್ದರಿಂದ ಆರಂಭದಲ್ಲಿ ಟ್ರೇಡ್ಮಾರ್ಕ್ಗಳು ಕೆಟ್ಟ ಸರಕುಗಳ ಹೊಣೆಗಾರಿಕೆಯನ್ನು ಆರೋಪಿಸುವ ಮೂಲವಾಗಿ ವಿಕಸನಗೊಂಡಿವೆ ಬಹಳ ಕಾಲದಿಂದಲೂ ಅವುಗಳು ಗುಣಮಟ್ಟಕ್ಕೆ ಕಾರಣವಾಗಿವೆ ಈಗ ಗುಣಮಟ್ಟವು ಗ್ರಾಹಕನಿಗೆ ಮುಂದೆ ಹೋಗಿ ಉತ್ಪನ್ನವನ್ನು ಖರೀದಿಸಲು ಹೇಳುವ ಸಂಕೇತವಾಗಿದೆ ಆದ್ದರಿಂದ ಗುಣಮಟ್ಟವು ಖರೀದಿಯ ನಿರ್ಧಾರಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಗುಣಮಟ್ಟದ ಭಾಗವು ಒಂದು ನಿರ್ದಿಷ್ಟ ಗುರುತು ಹೊಂದಿರುವ ಮಾರಾಟವಾದ ಉತ್ಪನ್ನಗಳ ಮೇಲೆ ನಿರ್ದಿಷ್ಟ ಪ್ರಮಾಣದ ನಂಬಿಕೆಯನ್ನು ಹೊಂದುವ ಸಾಧನವಾಗಿದೆ ಆದ್ದರಿಂದ ಕಾಲಾಂತರದಲ್ಲಿ ಅಥವಾ ಬಹಳ ಕಾಲದಿಂದಲೂ ಗುರುತು ಗುಣಮಟ್ಟದ ಸಂಕೇತವಾಯಿತು ಆದ್ದರಿಂದ ಮೊದಲಿನಿಂದಲೂ ಅವು ಹೊಣೆಗಾರಿಕೆಯ ಸಂಕೇತಗಳಾಗಿದ್ದವು ಮತ್ತು ನಿಧಾನವಾಗಿ ಗುಣಮಟ್ಟದ ವ್ಯವಹಾರವು ಪ್ರವರ್ಧಮಾನಕ್ಕೆ ಬರುತ್ತಿದ್ದಂತೆ ಮತ್ತು ವ್ಯವಹಾರಗಳು ದೊಡ್ಡ ಪ್ರಮಾಣದಲ್ಲಿ ಮಾರಾಟವಾಗುತ್ತಿದ್ದಂತೆ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಜಾಹೀರಾತಿನಂತೆ ಟ್ರೇಡ್ಮಾರ್ಕ್ಗಳನ್ನು ಬಳಸಿಕೊಂಡು ಬ್ರ್ಯಾಂಡ್ಗಳ ಹರಡುವಿಕೆಗೆ ಕಾರಣವಾಯಿತು ಮತ್ತು ಟ್ರೇಡ್ಮಾರ್ಕ್ಗಳಿಗೆ ಮತ್ತೊಂದು ಗುಣವಿದೆ ಅಂದರೆ ಟ್ರೇಡ್ಮಾರ್ಕ್ಗಳು ತುಂಬಾ ಖ್ಯಾತಿಯನ್ನು ಹೊಂದಿದೆ ಆದ್ದರಿಂದ ಈಗ ನೀವು ನೈಕ್ ಶೂ ಖರೀದಿಸಬಹುದು ಅಥವಾ ಕೋಕಾ ಕೋಲಾವನ್ನು ಖರೀದಿಸಬಹುದು ಏಕೆಂದರೆ ಬ್ರ್ಯಾಂಡ್ಗಳು ಖ್ಯಾತಿಯನ್ನು ಹೊಂದಿರುತ್ತದೆ ಮತ್ತು ಅದು ಖರೀದಿದಾರರಿಗೆ ಸಾಕಷ್ಟು ಮಾಹಿತಿಯನ್ನು ತಲುಪಿಸುತ್ತದೆ ಆದ್ದರಿಂದ ಕೋಕಾ ಕೋಲಾ ಉತ್ಪನ್ನವನ್ನು ತಂದ ವ್ಯಕ್ತಿಯು 100 ವರ್ಷಗಳಿಗಿಂತಲೂ ಹಳೆಯದಾದ ಕಂಪನಿಯ ಖ್ಯಾತಿಯು ಅದರ ಉತ್ಪನ್ನದ ಮೂಲಕ ಖ್ಯಾತಿಯನ್ನು ಪಡೆಯುತ್ತದೆ ಅಥವಾ ಒಬ್ಬ ವ್ಯಕ್ತಿಯು ನೈಕ್ ಶೂ ಅಥವಾ ಅಥ್ಲೆಟಿಕ್ ಉಡುಪುಗಳನ್ನು ಖರೀದಿಸಿದಾಗ ಅದು ಅವನಿಗೆ ತಿಳಿಯುತ್ತದೆ ಕಂಪನಿಯ ಆರ್ ಡಿRD ವಿಭಾಗ ಮತ್ತು ವಿನ್ಯಾಸ ವಿಭಾಗವು ಉತ್ಪನ್ನದ ಮೂಲಕ ಕಂಪನಿಯ ಖ್ಯಾತಿ ಇರುತ್ತದೆ ಅದು ಬ್ರಾಂಡ್ ಮೂಲಕ ವರ್ಗಾವಣೆಯಾಗಿದೆ ಇದು ಮೂಲಭೂತವಾಗಿ ಬ್ರ್ಯಾಂಡ್ಗಳನ್ನು ಸ್ವತಃ ಅಮೂಲ್ಯವಾದ ಆಸ್ತಿಯನ್ನಾಗಿ ಮಾಡುತ್ತದೆ ಈಗ ಅಮೂರ್ತ ಸ್ವತ್ತುಗಳನ್ನು ಹೂಡಿಕೆಯಿಂದ ರಚಿಸಲಾಗಿದೆ ಮತ್ತು ಬ್ರಾಂಡ್ಗಳು ಅಮೂರ್ತ ಸ್ವತ್ತುಗಳಾಗಿವೆ ಮತ್ತು ಬ್ರ್ಯಾಂಡ್ಗಳು ಅಥವಾ ಬ್ರ್ಯಾಂಡ್ಗಳ ಅಥವಾ ಟ್ರೇಡ್ಮಾರ್ಕ್ಗಳ ರಚನೆಗೆ ಹೂಡಿಕೆಯು ದೀರ್ಘಕಾಲದ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಬ್ರ್ಯಾಂಡ್ಗಳು ಅಥವಾ ಟ್ರೇಡ್ಮಾರ್ಕ್ಗಳ ಅಸ್ತಿತ್ವವನ್ನು ರಚಿಸಲು ಅಥವಾ ರಕ್ಷಿಸಲು ದೀರ್ಘಕಾಲದವರೆಗೆ ಹೂಡಿಕೆಯನ್ನು ಮಾಡುತ್ತಾರೆ ಆದ್ದರಿಂದ ಖ್ಯಾತಿ ಗುರುತುಗಳು ಮತ್ತು ಟ್ರೇಡ್ಮಾರ್ಕ್ಗಳು ಎರಡನೇ ವಿಧದ ಖ್ಯಾತಿಯಾಗಿವೆ ಈಗ ಇದು ಬಹುಶಃ ಹೆಚ್ಚಿನ ಬ್ರ್ಯಾಂಡ್ಗಳು ಇರುವ ಹಂತವಾಗಿದೆ ಏಕೆಂದರೆ ಪ್ರತಿ ಬ್ರ್ಯಾಂಡ್ಗಳು ಖ್ಯಾತಿಯನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತವೆ ಮತ್ತು ಟ್ರೇಡ್ಮಾರ್ಕ್ಗಳು ಖ್ಯಾತಿಯನ್ನು ಸೃಷ್ಟಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತವೆ ಆದರೆ ನಮ್ಮಲ್ಲಿ ಮತ್ತೊಂದು ಹಂತವಿದೆ ಅಲ್ಲಿ ಗ್ರಾಹಕರು ತಮ್ಮನ್ನು ಬ್ರಾಂಡ್ನೊಂದಿಗೆ ಗುರುತಿಸಿಕೊಳ್ಳುತ್ತಾರೆ ಆದ್ದರಿಂದ ಬ್ರ್ಯಾಂಡ್ ಟ್ರೇಡಮಾರ್ಕಗಳು ಗ್ರಾಹಕರಿಗೆ ಗುರುತಿನ ಮೂಲವಾಗುತ್ತದೆ ಉದಾಹರಣೆಗೆ ನಾವು ಒಬ್ಬ ವ್ಯಕ್ತಿಯನ್ನು ಆಪಲ್ ಅಭಿಮಾನಿ ಅಥವಾ ಆಪಲ್ ಉತ್ಪನ್ನಗಳನ್ನು ಮಾತ್ರ ಬಳಸುವ ವ್ಯಕ್ತಿ ಎಂದು ಉಲ್ಲೇಖಿಸಿದಾಗ ಆ ವ್ಯಕ್ತಿಯು ತನ್ನನ್ನು ನಿರ್ದಿಷ್ಟ ಉತ್ಪನ್ನವನ್ನು ಬಳಸುವ ವ್ಯಕ್ತಿ ಎಂದು ಗುರುತಿಸಬೇಕೆಂದು ಬಯಸುತ್ತಾನೆ ಆದ್ದರಿಂದ ಜನರು ತಮ್ಮನ್ನು ಟ್ರೇಡ್ಮಾರ್ಕ್ಗಳೊಂದಿಗೆ ಗುರುತಿಸಲು ಪ್ರಾರಂಭಿಸಿದಾಗ ಕೆಲವರು ಇದನ್ನು ಟ್ರೇಡ್ಮಾರ್ಕ್ಗಳ ಕಾರಣದಿಂದಾಗಿ ರಚಿಸುವ ಒಂದು ರೀತಿಯ ಆರಾಧನೆ ಎಂದು ಉಲ್ಲೇಖಿಸಿದ್ದಾರೆ ಟ್ರೇಡ್ಮಾರ್ಕ್ಗಳು ಇನ್ನು ಮುಂದೆ ಹೊಣೆಗಾರಿಕೆ ಗುಣಮಟ್ಟ ಅಥವಾ ಖ್ಯಾತಿಯನ್ನು ನಿರ್ವಹಿಸದ ಮುಖವನ್ನು ನಾವು ಉಲ್ಲೇಖಿಸುಲ ಬಳಸುತ್ತೇವೆ ಮತ್ತು ಈಗ ಜನರು ತಮ್ಮನ್ನು ಗುರುತಿನ ಮೂಲಕ ಗುರುತಿಸಿಕೊಳ್ಳಲು ಹೆಚ್ಚುವರಿ ಕಾರ್ಯವನ್ನು ಮಾಡುತ್ತಾರೆ ಉದಾಹರಣೆಗೆ ಮಾಂಟ್ ಬ್ಲಾಂಕ್ ಪೆನ್ ಬಳಸುವ ವ್ಯಕ್ತಿಯು ಅವನ ಬಗ್ಗೆ ಒಂದು ನಿರ್ದಿಷ್ಟ ಚಿತ್ರವನ್ನು ತಿಳಿಸಬೇಕೆಂದು ಅವನು ಬಯಸುತ್ತಾನೆ ಪೆನ್ ತನ್ನ ಗುರುತಿನ ಒಂದು ಭಾಗವಾಗಬೇಕೆಂದು ಅವನು ಬಯಸುತ್ತಾನೆ ಅಥವಾ ಫೆರಾರಿ ಡ್ರೈವರ್ ಅನ್ನು ನಾವು ಉಲ್ಲೇಖಿಸಿದಾಗ ಒಬ್ಬ ವ್ಯಕ್ತಿಯು ಫೆರಾರಿ ಕಾರನ್ನು ಖರೀದಿಸುತ್ತಾನೆ ಮತ್ತು ಅದನ್ನು ಬಳಸುವುದು ವ್ಯಕ್ತಿಯ ಗುರುತಿನ ಒಂದು ಭಾಗವಾಗುತ್ತದೆ ಆದ್ದರಿಂದ ಹೆಚ್ಚಿನ ಕಂಪನಿಗಳು ಇದನ್ನು ಪಡೆಯಲು ಪ್ರಯತ್ನಿಸುತ್ತವೆ ಏಕೆಂದರೆ ಒಮ್ಮೆ ನೀವು ಗ್ರಾಹಕರ ಗುರುತಿನ ಭಾಗವಾಗಲು ಸಾಧ್ಯವಾದರೆ ಗ್ರಾಹಕರು ಜಾಹೀರಾತಿನ ಕೆಲಸವನ್ನು ಮಾಡುತ್ತಾರೆ ಮತ್ತು ಇದನ್ನು ಬ್ರಾಂಡ್ ಪ್ರಚಾರ ಎಂದು ಕರೆಯಲಾಗುತ್ತದೆ ಅಲ್ಲಿ ಗ್ರಾಹಕರು ಮುಂದಕ್ಕೆ ಸಾಗುತ್ತಾ ಅವರು ಬ್ರಾಂಡ್ ನ ರಾಯಬಾರಿಗಳಾಗುತ್ತಾರೆ ಆದ್ದರಿಂದ ಟ್ರೇಡ್ಮಾರ್ಕ್ಗಳು ಹೊಣೆಗಾರಿಕೆಯಿಂದ ಹೋಗುವುದನ್ನು ನೀವು ನೋಡಿದ್ದೀರಿ ಮತ್ತು ಟ್ರೇಡ್ಮಾರ್ಕ್ಗಳು ಅತೃಪ್ತಿಕರ ಸರಕುಗಳಿಗೆ ಹೊಣೆಗಾರಿಕೆಯನ್ನು ಆರೋಪಿಸುವುದರಿಂದ ಗುಣಮಟ್ಟದ ಸಂಕೇತಗಳಾಗಿ ಮಾರ್ಪಟ್ಟಿವೆ ಮತ್ತು ಖ್ಯಾತಿಯ ಸಂಕೇತ ಕೂಡ ಆಗಿದೆ ಮತ್ತು ಈಗ ವಿಶೇಷವಾಗಿ ಕೆಲವು ಗುರುತುಗಳು ಗ್ರಾಹಕರ ಅಥವಾ ಬಳಕೆದಾರರ ಗುರುತಿನ ಭಾಗವಾಗಿದೆ ಟ್ರೇಡ್ಮಾರ್ಕ್ಗಳಿಗೆ ಕಾನೂನಿನ ರಕ್ಷಣೆಯನ್ನು 16 ನೇ ಶತಮಾನದಿಂದ ನೀಡಲು ಪ್ರಾರಂಭಿಸಿದರು ವ್ಯಾಪಾರಿಗಳು ಮೂಲವನ್ನು ಸೂಚಿಸಲು ಬಳಸಿದರು ಆಗ ಜನರು ಮೋಸ ಹೋಗದಂತೆ ನೋಡಿಕೊಳ್ಳುವುದು ಮುಖ್ಯ ಕಾಳಜಿಯಾಗಿತ್ತು ಈಗ ಒಬ್ಬ ವ್ಯಾಪಾರಿಯು ತನ್ನ ಸರಕಿನ ಮೇಲೆ ಗುರುತನ್ನು ಬಳಸಿದಾಗ ಆ ವ್ಯಾಪಾರಿಯು ತನ್ನ ಉದ್ಯಮದಿಂದ ಬಂದ ಸರಕುಗಳು ಎಂದು ಸೂಚಿಸುತ್ತಾನೆ ಮತ್ತು ಗ್ರಾಹಕರು ಮೂಲವನ್ನು ಗುರುತಿನ ಮೂಲಕ ತಿಳಿದಿರುವುದರಿಂದ ವ್ಯಾಪಾರಿಯ ಸರಕುಗಳನ್ನು ಇತರ ವ್ಯಾಪಾರಿಗಳು ನಕಲು ಮಾಡಿ ಸರಕನ್ನು ರವಾನಿಸಲು ಪ್ರಯತ್ನಿಸುವ ಇತರೆ ವ್ಯಾಪಾರಿಗಳನ್ನು ಅಥವಾ ಜನರನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದು ಉತ್ಪನ್ನದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಅಥವಾ ಉತ್ಪನ್ನದ ತಪ್ಪು ನಿರೂಪಣೆಯನ್ನು ತಡೆಯುವ ಒಂದು ಮಾರ್ಗವಾಯಿತು ಏಕೆಂದರೆ ಈಗ ವ್ಯಾಪಾರಿಯು ಒಂದು ಗುರುತನ್ನು ಹೊಂದಿದ್ದಾನೆ ಮತ್ತು ಆ ವ್ಯಾಪಾರಿಯು ನನ್ನ ಸರಕುಗಳಲ್ಲಿ ನಿರ್ದಿಷ್ಟ ಗುಣಮಟ್ಟವನ್ನು ಹೊಂದಿದೆ ಎಂದು ಹೇಳುತ್ತಾನೆ ಮತ್ತು ಆ ಗುರುತಿನ ಸರಕುಗಳನ್ನುಮಾರಾಟ ಮಾಡುತ್ತೇನೆ ಎಂದು ಹೇಳುತ್ತಾನೆ ಮತ್ತು 19 ನೇ ಶತಮಾನದ ಆಸುಪಾಸಿನಲ್ಲಿ ಒಬ್ಬ ವ್ಯಾಪಾರಿ ಇನ್ನೊಬ್ಬ ವ್ಯಕ್ತಿಯನ್ನು ನಕಲು ಮಾಡುವುದನ್ನು ತಡೆಯುವ ಪರಿಹಾರವಿತ್ತು ಅಂದರೆ ವ್ಯಾಪಾರಿಗಳಂತೆಯೇ ಇದೇ ರೀತಿಯ ಗುರುತು ಬಳಸಿ ಮತ್ತು ಇದೇ ರೀತಿಯ ವಸ್ತುಗಳನ್ನು ಮಾರಾಟ ಮಾಡಿದರೆ ಅಥವಾ ಪ್ರಯತ್ನಿಸಿದರೆ ಅದನ್ನು ತಡೆಯಲು ಮತ್ತು ಪರಿಹಾರದ ಮೂಲಕ ಬಗೆಹರಿಸಬಹುದು ಆದ್ದರಿಂದ ನಿಮಗೆ ಪರಿಹಾರವಿರುತ್ತದೆ ಈ ಪರಿಹಾರವನ್ನು ಬ್ರಿಟಿಷ್ ನ್ಯಾಯಾಲಯಗಳು ಯುನೈಟೆಡ್ ಕಿಂಗ್ಡಂನ ಚಾನ್ಸರಿ ನ್ಯಾಯಾಲಯಗಳು ನೀಡಿವೆ ಈಗ ಪಾಸಿಂಗ್ ಆಫ್ ಟ್ರೇಡ್ಮಾರ್ಕ್ಗಳನ್ನು ರಕ್ಷಿಸಲು ಬಂದ ಮೊದಲ ಪರಿಹಾರವಾಗಿದೆ ಮತ್ತು ನೋಂದಾಯಿಸದ ಟ್ರೇಡ್ಮಾರ್ಕ್ಗಳನ್ನು ರಕ್ಷಿಸಲು ಪಾಸಿಂಗ್ ಆಫ್ ಇನ್ನೂ ಅಸ್ತಿತ್ವದಲ್ಲಿದೆ ಈಗ ಪಾಸಿಂಗ್ ಆಫ್ ಪರಿಹಾರವು ವ್ಯಾಪಾರಿಯು ಹೊಂದಿದ್ದ ಖ್ಯಾತಿಗೆ ಸಂಬಂಧಿಸಿದೆ ಆದ್ದರಿಂದ ಒಬ್ಬ ವ್ಯಾಪಾರಿಯು ತನ್ನ ಸರಕುಗಳಿಗೆ ಇನ್ನೊಬ್ಬರ ಗುರುತನ್ನು ಬೆಳೆಸಿ ಮಾರಾಟ ಮಾಡುವುದರ ಮೂಲಕ ಬೇರೊಬ್ಬರ ಗುರುತನ್ನು ದುರ್ಬಳಕೆ ಮಾಡುವುದನ್ನು ತಡೆಯುವತ್ತ ಗಮನಹರಿಸಲಾಯಿತು ಸರಕುಗಳನ್ನು ವ್ಯಾಪಾರಿಯ ಸರಕು ಎಂದು ತಪ್ಪಾಗಿ ನಿರೂಪಿಸುತ್ತಿದ್ದ ಏಕೆಂದರೆ ಮೂಲ ವ್ಯಾಪಾರಿಯ ಗುರುತಿಗೆ ಮಾರುಕಟ್ಟೆಯಲ್ಲಿ ಖ್ಯಾತಿ ಮತ್ತು ಒಳ್ಳೆಯ ಹೆಸರು ಇತ್ತು ಆದ್ದರಿಂದ 19 ನೇ ಶತಮಾನದವರೆಗೂ ಟ್ರೇಡ್ಮಾರ್ಕ್ಗಳಿಗೆ ಯಾವುದೇ ನೋಂದಣಿ ಇರಲಿಲ್ಲ ಗುರುತುಗಳ ಬಳಕೆಯಿಂದ ಖ್ಯಾತಿ ಮತ್ತು ಅಭಿಮಾನವನ್ನು ಗಳಿಸಿತು ಒಬ್ಬ ವ್ಯಾಪಾರಿಯು ಒಂದು ಗುರುತನ್ನು ಬಹಳಷ್ಟು ವರ್ಷಗಳವರೆಗೆ ಬಳಸಿದ ನಂತರ ಆಮೇಲೆ ತನ್ನ ಸರಕುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಮತ್ತು ಮೌಲ್ಯವನ್ನು ಪಡೆದ ನಂತರ ಬೇರೆಯವರು ಆ ಗುರುತನ್ನು ಬಳಸದಂತೆ ತಡೆಯುವ ಹಕ್ಕು ಇರುತ್ತದೆ ಅದನ್ನು ಪಾಸಿಂಗ್ ಆಫ್ ನೀಡುತ್ತದೆ ನೊಂದಣಿಯು ಇಂಗ್ಲೆಂಡ್ನಲ್ಲಿ 1875 ರ ಸುಮಾರಿಗೆ ಬಂದಿತು ಏಕೆಂದರೆ ನಾವು ಟ್ರೇಡ್ಮಾರ್ಕ್ಗಳ ಕಾಯ್ದೆಗಾಗಿ ನೋಡುತ್ತಿರುವ ಇತಿಹಾಸವು ಇಂಗ್ಲೆಂಡ್ನಲ್ಲಿ ಟ್ರೇಡ್ಮಾರ್ಕ್ ಕಾನೂನಿನ ವಿಕಾಸದ ಇತಿಹಾಸವಾಗಿದೆ ಏಕೆಂದರೆ ಭಾರತದಲ್ಲಿ ಮೊದಲು ಬಂದ ಕಾನೂನು ಅದು ಬ್ರಿಟಿಷರ ಆಮದಾಗಿತ್ತು ಆದ್ದರಿಂದ ಪೇಟೆಂಟ್ ಕಾನೂನಿನ ವಿಷಯದಲ್ಲಿ ನಾವು ರೀತಿಯೇ ನಾವು ನೋಡುತ್ತೇವೆ ಭಾರತೀಯ ಟ್ರೇಡ್ಮಾರ್ಕ್ ಕಾನೂನಿನ ಮೂಲವು ಬ್ರಿಟಿಷ್ ಕಾನೂನುಗಳಿಂದ ಕೂಡಿದೆ ಆದ್ದರಿಂದ ನೋಂದಣಿ 1875 ರ ಸುಮಾರಿಗೆ ಬಂದಿತು ಆ ಸಮಯದವರೆಗೆ ಯಾವುದೇ ಗುರುತುಗಳನ್ನು ನೋಂದಾಯಿಸುವ ಪ್ರಕ್ರಿಯೆ ಇರಲಿಲ್ಲ ಮತ್ತು ನೋಂದಾಯಿಸದ ಟ್ರೇಡ್ಮಾರ್ಕ್ ಅನ್ನು ನೀವು ರಕ್ಷಿಸುವ ವಿಧಾನವು ಪಾಸಿಂಗ್ ಆಫ್ ಮಾತ್ರವಾಗಿತ್ತು ಯಾರಾದರೂ ತಮ್ಮ ಸರಕನ್ನು ಬೇರೆಯವರ ಗುರುತನ್ನು ಬಳಸಿ ಮಾರಾಟ ಮಾಡುತ್ತಿದ್ದರೆ ಹಾಗೂ ನಿಜವಾದ ಗುರುತಿನ ಮಾಲೀಕರು ನ್ಯಾಯಾಲಯವನ್ನು ಅದರ ವಿರುದ್ಧ ಅರ್ಜಿ ಸಲ್ಲಿಸಬಹುದಾಗಿತ್ತು ಗ್ರಾಹಕರಿಗೆ ವಂಚಿಸುತ್ತಿದ್ದಾರೆ ಎಂದು ತಿಳಿಸಿ ಹಾಗೆ ಮಾಡುವುದರ ವಿರುದ್ಧ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ತರಬಹುದಾಗಿತ್ತು ಆದ್ದರಿಂದ ವಂಚನೆ ಅಥವಾ ಮೋಸಗೊಳಿಸುವ ವಿಧಾನ ಅಥವಾ ಜನರನ್ನು ಮೋಸಗೊಳಿಸುವಂತಹವು ಇನ್ನೂ ಟ್ರೇಡ್ಮಾರ್ಕ್ ಕಾನೂನಿನ ಕೇಂದ್ರ ಬಿಂದುವಾಗಿ ಉಳಿದಿದೆ ಆದ್ದರಿಂದ ಟ್ರೇಡ್ಮಾರ್ಕನ ಮೂಲಕ್ಕೆ ಸಂಬಂಧಿಸಿದಂತೆ ಗೊಂದಲವಿದ್ದರೆ ಅದನ್ನು ಟ್ರೇಡ್ಮಾರ್ಕ್ ಕಾನೂನಿಂದ ಪರಿಹರಿಸಬಹುದು ಆದ್ದರಿಂದ ಈ ಎರಡು ವಿಷಯಗಳು ಟ್ರೇಡ್ಮಾರ್ಕ್ಗಳನ್ನು ಅರ್ಥಮಾಡಿಕೊಳ್ಳುವಾಗ ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಸರಕು ಮತ್ತು ಸೇವೆಗಳು ಯಾವಾಗ ಗ್ರಾಹಕರನ್ನು ಮೋಸಗೊಳಿಸುತ್ತದೆಯೋ ಅಥವಾ ಅದು ಗೊಂದಲಕ್ಕೆ ಕಾರಣವಾಗುತ್ತದೆಯೋ ಅಥವಾ ಗೊಂದಲಕ್ಕೆ ಕಾರಣವಾಗುವ ಸಾಧ್ಯತೆಯಿದೆ ಎಂದು ತಿಳಿದರೆ ಆಗ ಟ್ರೇಡ್ಮಾರ್ಕ್ ಕಾನೂನು ವಂಚನೆ ಅಥವಾ ಗೊಂದಲಕ್ಕೆ ಕಾರಣವಾಗುವ ಸರಕು ಅಥವಾ ಸೇವೆಗಳನ್ನು ನಿಲ್ಲಿಸಲು ಟ್ರೇಡ್ಮಾರ್ಕ್ ಹೊಂದಿರುವವರಿಗೆ ಅವಕಾಶ ತಿಳಿಸುತ್ತದೆ ಆದ್ದರಿಂದ ಮೋಸಗೊಳಿಸುವ ಸಾಮ್ಯತೆ ಮತ್ತು ಗೊಂದಲಗಳನ್ನು ಟ್ರೇಡ್ಮಾರ್ಕ್ ಕಾನೂನು ವ್ಯಾಪಾರಿಗಳಿಗೆ ಪರಿಹಾರ ನೀಡುವಾಗ ಈ ಅಂಶವನ್ನು ಪರಿಗಣಿಸುತ್ತದೆ ಈಗ ನಾವು ಟ್ರೇಡ್ಮಾರ್ಕ್ಗಳನ್ನು ಏಕೆ ರಕ್ಷಿಸಬೇಕು ಟ್ರೇಡ್ಮಾರ್ಕ್ಗಳು ನಾವು ನೋಡಿದ ಹಾಗೆ ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಮತ್ತು ಒಂದು ಕಾಲಘಟ್ಟದಲ್ಲಿ ಅವುಗಳನ್ನು ಹೊಣೆಗಾರಿಕೆಯನ್ನು ಹೇಳಲು ಅವುಗಳನ್ನು ಬಳಸಲಾಗುತ್ತಿತ್ತು ನಂತರ ಅವುಗಳನ್ನು ಗುಣಮಟ್ಟದ ಸಂಕೇತವಾಗಿ ಬಳಸಲಾಗುತ್ತಿದೆ ನಂತರ ಅವು ಖ್ಯಾತಿಯ ಸಂಕೇತಗಳಾದವು ಮತ್ತು ಈಗ ವ್ಯಾಪಾರದ ಗುರುತುಗಳ ಅನುಸರಣೆಯೂ ಸಹ ಇದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಸರಕುಗಳ ಮೂಲವು ನಿರ್ದಿಷ್ಟ ಮಾರಾಟಗಾರರಿಗೆ ಗುರುತಿಸುವುದಾಗಿದೆ ಈಗ ವ್ಯಾಪಾರಿಯು ಈ ಚಿಹ್ನೆಗಳನ್ನು ಪದೇ ಪದೇ ಬಳಸುವುದರಿಂದ ಅದು ಗುಣಮಟ್ಟ ಮತ್ತು ಖಾತರಿಯ ಸಂಕೇತವಾಗಿ ಬಿಂಬಿಸಲ್ಪಟ್ಟಿತು ಏಕೆಂದರೆ ವ್ಯಾಪಾರಿಯು ತನ್ನ ಖ್ಯಾತಿಯನ್ನು ಹೊಂದಿದ್ದರಿಂದ ಜನರು ತಮ್ಮ ಉತ್ಪನ್ನವನ್ನು ಪದೇ ಪದೇ ಖರೀದಿಸಬೇಕೆಂದು ಅವರು ಬಯಸುವುದನ್ನು ನಾವು ನೋಡಿದ್ದೇವೆ ಮತ್ತು ನಾವು ವ್ಯವಹಾರವನ್ನು ಅರ್ಥಮಾಡಿಕೊಳ್ಳಲು ಅದು ಸಹ ಒಂದು ಕಾರಣವಾಗಿದೆ ಅದು ಯಾವ ವ್ಯವಹಾರವಾದರೂ ಸರಿ ಇದು ಸರಕು ಮತ್ತು ಸೇವೆಗಳನ್ನು ದೀರ್ಘಕಾಲದವರೆಗೆ ಗ್ರಾಹಕರಿಗೆ ಮಾರಾಟ ಮಾಡಲು ಸಹಕರಿಸುತ್ತದೆ ಆದ್ದರಿಂದ ಗುಣಮಟ್ಟವು ಅಗತ್ಯವಾಗಿರುತ್ತದೆ ಅಥವಾ ವ್ಯವಹಾರ ಮುಂದುವರೆಯಲು ಕೆಲವು ರೀತಿಯ ಖಾತರಿಯನ್ನು ಗ್ರಾಹಕರು ನಿರೀಕ್ಷಿಸುತ್ತಾರೆ ಮತ್ತು ಯಾವಾಗಲೂ ಹೂಡಿಕೆ ಅಥವಾ ಜಾಹೀರಾತು ಕಾರ್ಯವೂ ಇರುತ್ತದೆ ವಾಸ್ತವವಾಗಿ ಮಾರ್ಕೆಟಿಂಗ್ಗಾಗಿ ಎಳೆಯಲ್ಪಟ್ಟ ಎಲ್ಲಾ ಹಣವನ್ನು ಈಗ ಖ್ಯಾತಿಯನ್ನು ಬೆಳೆಸುವತ್ತ ಸಾಗುತ್ತದೆ ಎಂದು ಹೇಳಬಹುದು ಈಗ ಒಂದು ಉದಾಹರಣೆಯೆಂದರೆ ಎರಡು ಪಕ್ಷಗಳ ನಡುವಿನ ಯಾವುದೇ ಟ್ರೇಡ್ಮಾರ್ಕ್ ವಿವಾದವನ್ನು ನೀವು ನೋಡಿದರೆ ಟ್ರೇಡ್ಮಾರ್ಕ್ ಹೊಂದಿರುವವರು ತಮ್ಮ ಗುರುತು ಇನ್ನೊಬ್ಬ ವ್ಯಕ್ತಿಯಿಂದ ಉಲ್ಲಂಘಿಸಲ್ಪಟ್ಟಿದೆ ಎಂದು ಆರೋಪಿಸುತ್ತಾರೆ ಮತ್ತು ಟ್ರೇಡ್ಮಾರ್ಕ್ ಹೊಂದಿರುವವರು ನ್ಯಾಯಾಲಯದ ಮುಂದೆ ಪ್ರಕರಣವನ್ನು ದಾಖಲಿಸಿದಾಗ ವ್ಯಕ್ತಿಯು ತನ್ನ ಗುರುತು ಬಳಸದಂತೆ ತಡೆಯಲು ಮತ್ತು ಟ್ರೇಡ್ಮಾರ್ಕ್ ಹೊಂದಿರುವವರು ಹೇಳಿಕೊಳ್ಳಬಹುದಾದ ಹಲವಾರು ಇತರ ಪರಿಹಾರಗಳಿವೆ ಟ್ರೇಡ್ಮಾರ್ಕ್ ಹೊಂದಿರುವವರು ಹೆಚ್ಚಿನ ಸಂದರ್ಭಗಳಲ್ಲಿ ಮಾರ್ಕೆಟಿಂಗ್ ಗೆ ಸಂಬಂಧಿಸಿದ ಮತ್ತು ಜಾಹೀರಾತಿನಲ್ಲಿ ಖರ್ಚು ಮಾಡಿದ ಹಣ ಮತ್ತು ಸಂಪನ್ಮೂಲಗಳ ಪ್ರಮಾಣವನ್ನು ಉಲ್ಲೇಖಿಸುತ್ತಾರೆ ಎಂದು ನೀವು ತಿಳಿಯಬಹುದು ಮತ್ತು ಈಗ ಟ್ರೇಡ್ಮಾರ್ಕ್ಗಳು ಜಾಹೀರಾತು ಮತ್ತು ಮಾರ್ಕೆಟಿಂಗ್ ಮೂಲಕ ಕೆಲವು ರೀತಿಯ ಖ್ಯಾತಿಯನ್ನು ಹೊಂದಿವೆ ಎಂದು ತಿಳಿದುಬಂದಿದೆ ಆದ್ದರಿಂದ ನಿಮ್ಮ ಮಾರ್ಕೆಟಿಂಗ್ ಆದಾಯ ಅಥವಾ ಜಾಹೀರಾತು ಆದಾಯವು ಗಣನೀಯವಾಗಿದ್ದರೆ ಅದನ್ನು ಪ್ರದರ್ಶಿಸುವ ಏಕೈಕ ಮಾರ್ಗವಲ್ಲದಿದ್ದರೂ ಅದನ್ನು ಪ್ರದರ್ಶಿಸಲು ಇದು ಒಂದು ಮಾರ್ಗವಾಗಿದೆ ನಿಮ್ಮ ಗುರುತು ಖ್ಯಾತಿ ಮತ್ತು ಅಭಿಮಾನವನ್ನು ಸಾಧಿಸಿದೆ ಎಂದರೆ ನೀವು ಅದರ ಬಗ್ಗೆ ಜಾಹೀರಾತು ಮಾಡಿದ್ದೀರಿ ಮತ್ತು ಜನರಿಗೆ ಇದರ ಬಗ್ಗೆ ತಿಳಿದಿದೆ ಎಂಬುದನ್ನು ತಿಳಿಸುತ್ತದೆ ಆದ್ದರಿಂದ ಟ್ರೇಡ್ಮಾರ್ಕ್ಗಳು ಮಾಹಿತಿ ಕಾರ್ಯವನ್ನು ಮಾತ್ರವಲ್ಲದೆ ಅದರಲ್ಲಿ ಉತ್ಪನ್ನದ ಬಗ್ಗೆ ಮಾಹಿತಿಯನ್ನು ಸಹ ನೀಡುತ್ತದೆ ಮತ್ತು ಉತ್ಪನ್ನವನ್ನು ಉತ್ತೇಜಿಸುವ ಕಾರ್ಯವನ್ನು ಸಹ ಅವರು ಮಾಡುತ್ತದೆ ಅನೇಕ ಜಾಹೀರಾತುಗಳು ಉತ್ಪನ್ನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದರಿಂದ ಅವು ಉತ್ಪನ್ನವನ್ನು ಉತ್ತೇಜಿಸಲು ಮತ್ತು ಬಳಸುವುದನ್ನು ಪ್ರೋತ್ಸಾಹಿಸಲು ಸಹ ಕಾರಣವಾಗುತ್ತವೆ ಮತ್ತು ಅವರು ಕೆಲವೊಮ್ಮೆ ಬಳಕೆದಾರರನ್ನು ಪ್ರೋತ್ಸಾಹಿಸಲು ಮತ್ತು ಉತ್ಪನ್ನವನ್ನು ಖರೀದಿಸಲು ಮತ್ತು ಉತ್ಪನ್ನವನ್ನು ಬಳಸಲು ಪ್ರೋತ್ಸಾಹಿಸುತ್ತಾರೆ ಈಗ ನಾವು ನೋಡಿದಂತೆ ನೋಂದಣಿ ಪ್ರಕ್ರಿಯೆ ವ್ಯಾಪಾರಿಗಳಿಗೆ ಪ್ರಾರಂಭವಾದದ್ದು ಪಾಸಿಂಗ್ ಆಫ್ ಪರಿಹಾರ ಬಂದ ನಂತರ ಪಾಸಿಂಗ್ ಆಫ್ ಪರಿಹಾರ ಮಾಡಲಾಗದ್ದನ್ನು ನೊಂದಣಿ ಪ್ರಕ್ರಿಯೆ ಮಾಡಿತು ಅಥವಾ ಸಫಲಗೊಳಿಸಿತು ಈಗ ಪಾಸಿಂಗ್ ಆಫ್ ಪರಿಹಾರವನ್ನು ಪಡೆಯಲು ನೀವು ಸದ್ಭಾವನೆ ಮತ್ತು ನೀವು ವಿಶಿಷ್ಟತೆಯನ್ನು ತೋರಿಸಬೇಕಾಗುತ್ತದೆ ಮತ್ತು ಟ್ರೇಡ್ ಮಾರ್ಕ್ ಅನ್ನು ನೋಂದಾಯಿಸುವ ಮೂಲಕ ಈ ಎರಡು ಕೆಲಸಗಳನ್ನು ನೀವು ಮಾಡುವ ಅಗತ್ಯವಿರುವುದಿಲ್ಲ ನೀವು ಟ್ರೇಡ್ ಮಾರ್ಕ್ ಅನ್ನು ನೊಂದಾಯಿಸುವುದರಿಂದ ಟ್ರೇಡಮಾರ್ಕ್ ನಿಜವಾಗಿಯೂ ನೋಂದಣಿಯಾಗುತ್ತದೆ ಮತ್ತು ತಡೆಯಾಜ್ಞೆಯ ವಿರುದ್ಧ ನೀವು ಪರಿಹಾರವನ್ನು ಪಡೆಯಬಹುದು ಆದರೆ ಪಾಸಿಂಗ್ ಆಫ್ ಗೆ ಅಭಿಮಾನ ಮತ್ತು ವಿಶಿಷ್ಟತೆಯನ್ನು ತೋರಿಸಬೇಕಾಗಿತ್ತು ಮತ್ತು ನೋಂದಣಿಯು ಮಾಡಿದ ಮೊದಲ ಕೆಲಸವೆಂದರೆ ನೋಂದಣಿ ಉಲ್ಲಂಘನೆಯ ಮೊಕದ್ದಮೆಯಲ್ಲಿ ಸದ್ಭಾವನೆಯನ್ನು ಸಾಬೀತುಪಡಿಸುವ ಅಗತ್ಯವನ್ನು ತೆಗೆದುಹಾಕಿದೆ ನೋಂದಣಿ ತಂದ ಎರಡನೆಯ ವಿಷಯವೆಂದರೆ ನೀವು ಪ್ರಸ್ತಾವಿತ ಬಳಕೆಗಾಗಿ ಸಹ ನೋಂದಾಯಿಸಿಕೊಳ್ಳಬಹುದು ಇದರರ್ಥ ನೀವು ಮೊದಲು ರಕ್ಷಣೆಯನ್ನು ಪಡೆಯಬಹುದು ಮತ್ತು ನಂತರ ಟ್ರೇಡ್ ಮಾರ್ಕ್ ಅನ್ನು ಬಳಸಲು ಪ್ರಾರಂಭಿಸಬಹುದು ಇದು ನೋಂದಾಯಿಸದ ಗುರುತುಗಳಿಗೆ ಸಾಧ್ಯವಾಗುವುದಿಲ್ಲ ಏಕೆಂದರೆ ನೋಂದಾಯಿಸದ ಗುರುತುಗಳನ್ನು ಬಳಸಿದ್ದರೆ ಮಾತ್ರ ಜಾರಿಗೊಳಿಸಬಹುದು ನೋಂದಣಿಯು ತಂದ ಮೂರನೆಯ ಪ್ರಯೋಜನವೆಂದರೆ ನೀವು ವ್ಯವಹಾರದ ಸದ್ಭಾವನೆಯನ್ನು ನೀಡದೆ ಟ್ರೇಡ್ಮಾರ್ಕ್ಗಳನ್ನು ನಿಯೋಜಿಸಬಹುದು ಆದ್ದರಿಂದ ಟ್ರೇಡ್ಮಾರ್ಕ್ಗಳನ್ನು ನೋಂದಾಯಿಸಿದಾಗ ವ್ಯಾಪಾರವನ್ನು ಅಥವಾ ವ್ಯವಹಾರದಲ್ಲಿ ಸದ್ಭಾವನೆಯನ್ನು ನಿಗದಿಪಡಿಸದೆ ಗುರುತುಗಳನ್ನು ನಿಯೋಜಿಸಲು ಸಾಧ್ಯವಾಗುತ್ತದೆ ಏಕೆಂದರೆ ನಿಮ್ಮ ನಿಯೋಜನೆಯು ಗುರುತುಗಳ ಬಳಕೆಗೆ ಮಾತ್ರ ಅದರೊಂದಿಗೆ ನಿಮ್ಮ ಸದ್ಭಾವನೆಯ ಅವಶ್ಯಕತೆವಿರುವುದಿಲ್ಲ ಆದ್ದರಿಂದ ನೋಂದಣಿ ತಂದ ರಕ್ಷಣೆಯು ಅನನ್ಯತೆಯ ಸಂರಕ್ಷಣೆಯಾಗಿದೆ ಆದ್ದರಿಂದ ನಿಮ್ಮ ಗುರುತು ಸಹ ಅನನ್ಯವಾಗಿರಬೇಕು ವಾಸ್ತವವಾಗಿ ಬೇರೆಯವರು ಈಗಾಗಲೇ ಬಳಸಿದಂತಹ ಗುರುಗಳೊಂದಿಗೆ ಸಾಕಷ್ಟು ಸಾಮ್ಯತೆಯನ್ನು ಹೊಂದಿರಬಾರದು ಅಥವಾ ಪ್ರಕೃತಿಯಲ್ಲಿ ಸಾಮಾನ್ಯವಾದ ಗುರುತುಗಳು ಅಥವಾ ವ್ಯಾಪಾರಕ್ಕೆ ಸಾಮಾನ್ಯವಾದ ಗುರುತುಗಳನ್ನು ನೋಂದಾಯಿಸಲಾಗುವುದಿಲ್ಲ ಆದ್ದರಿಂದ ಕೆಲವೊಂದು ಸಮಂಜಸವಾದ ಆಧಾರದ ಮೇಲೆ ನೋಂದಣಿಯನ್ನು ನಿರಾಕರಿಸಬಹುದು ಆದ್ದರಿಂದ ನಾವು ಅವುಗಳನ್ನು ವಿವರವಾಗಿ ನೋಡುತ್ತೇವೆ ಆದ್ದರಿಂದ ರಕ್ಷಣೆ ಎನ್ನುವುದು ಅನನ್ಯತೆ ಅದು ಸಾಮಾನ್ಯವಾಗಿ ಆಸ್ತಿಯ ವಿಷಯವಾಗಿದೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಈ ಖಾಸಗಿ ಆಸ್ತಿಯು ಅನನ್ಯ ಮತ್ತು ಇತರರಿಗೆ ಸೇರಿದ ಆಸ್ತಿಯಿಂದ ಗುರುತಿಸಬಹುದಾದ ವಿಶೇಷ ಸಂಗತಿಯಾಗಿದೆ ನಾವು ಟ್ರೇಡ್ಮಾರ್ಕ್ಗಳನ್ನು ನೋಡಿದಾಗ ಪೇಟೆಂಟ್ಗಳು ಅಥವಾ ಹಕ್ಕುಸ್ವಾಮ್ಯ ಅಥವಾ ವಿನ್ಯಾಸಗಳು ಎಂಬ ಅರ್ಥದಲ್ಲಿ ನೋಡಿದರೆ ಟ್ರೇಡ್ಮಾರ್ಕ್ಗಳು ಏಕಸ್ವಾಮ್ಯವಲ್ಲ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಈಗ ಇದಕ್ಕೆ ಒಂದು ಕಾರಣವಿದೆ ಏಕೆಂದರೆ ಪೇಟೆಂಟ್ ನೀಡಿದರೆ ಅದು ಪೇಟೆಂಟ್ನಿಂದ ಆವರಿಸಲ್ಪಟ್ಟ ಉತ್ಪನ್ನವನ್ನು ಉತ್ಪಾದನೆ ಮಾರಾಟ ಆಮದು ಮಾಡಿಕೊಳ್ಳುವುದನ್ನು ತಡೆಯುತ್ತದೆ ಪುಸ್ತಕಕ್ಕಾಗಿ ಹಕ್ಕುಸ್ವಾಮ್ಯವನ್ನು ನೀಡಿದರೆ ಅದು ಒಬ್ಬ ವ್ಯಕ್ತಿಯು ಆ ಪುಸ್ತಕದ ನಕಲು ಅಥವಾ ಪ್ರತಿಗಳನ್ನು ಮಾಡುವುದನ್ನು ತಡೆಯುತ್ತದೆ ಆದರೆ ಟ್ರೇಡ್ಮಾರ್ಕ್ ನೀಡಿದರೆ ಅದು ಇನ್ನೊಬ್ಬ ವ್ಯಕ್ತಿಯನ್ನು ಆ ಸರಕುಗಳೊಂದಿಗೆ ವ್ಯವಹರಿಸುವುದನ್ನು ತಡೆಯುವುದಿಲ್ಲ ಅದು ಆ ವ್ಯಾಪಾರದ ಹೆಸರನ್ನು ಬಳಸುವುದನ್ನು ಮಾತ್ರ ನಿಲ್ಲಿಸುತ್ತದೆ ಆದ್ದರಿಂದ ನೀವು ಮೊಬೈಲ್ ಫೋನ್ ಮಾರಾಟ ಮಾಡುವ ವ್ಯವಹಾರದಲ್ಲಿದ್ದರೆ ನಿಮ್ಮ ಫೋನ್ನಲ್ಲಿ ನೀವು ಆಪಲ್ ಅನ್ನು ಬಳಸಲಾಗುವುದಿಲ್ಲ ಮೊಟೊರೊಲಾ ಅಥವಾ LG ಅಥವಾ ಸ್ಯಾಮ್ಸಂಗ್ ಎಂದು ಇತರರು ಹೇಳುವ ನೋಂದಾಯಿತ ಟ್ರೇಡ್ಮಾರ್ಕ್ಗಳನ್ನು ಬಳಸುವುದು ಮಾತ್ರ ನಿರ್ಬಂಧವಾಗುತ್ತದೆ ನಿರ್ಬಂಧವು ಇತರರ ಒಡೆತನದ ಗುರುತುಗಳನ್ನು ಬಳಸುವುದಕ್ಕೆ ಮಾತ್ರ ಸೀಮಿತವಾಗುತ್ತದೆ ಆದ್ದರಿಂದ ನೀವು ಇನ್ನೂ ಮೊಬೈಲ್ ಫೋನ್ ವ್ಯವಹಾರವನ್ನು ನಮೂದಿಸಬಹುದು ಏಕೆಂದರೆ ನೀವು ನಿಮ್ಮದೇ ಆದ ವಿಶಿಷ್ಟ ಗುರುತು ಬಳಸಿ ಮತ್ತು ಉತ್ಪನ್ನದೊಂದಿಗೆ ಬರುವವರೆಗೆ ಯಾರೂ ನಿಮ್ಮ ವಿರುದ್ಧ ಯಾವುದೇ ಕುಂದುಕೊರತೆಗಳನ್ನು ಹೊಂದಲು ಸಾಧ್ಯವಿರುವುದಿಲ್ಲ ಉದಾರಣೆಗೆ ನಿಮ್ಮ ಹತ್ತಿರ ರಕ್ತ ಕ್ಯಾನ್ಸರ್ ಗುಣಪಡಿಸುವ ಔಷಧವಿದ್ದರೆ ಮತ್ತು ನೀವು ಆ ಔಷಧಿ ಉತ್ಪನ್ನವು ಪೇಟೆಂಟ್ ಪಡೆದಿದ್ದರೆ ಆ ಔಷಧವು ಪೇಟೆಂಟ್ ಪಡೆದಿರುವುದರಿಂದ ಬೇರೆ ಯಾವುದೇ ಘಟಕವು ಆ ಔಷಧಿಯನ್ನು ತಯಾರಿಸಲು ಅಥವಾ ಮಾರಾಟ ಮಾಡಲು ಅನುಮತಿಸುವುದಿಲ್ಲ ಆದ್ದರಿಂದ ಆ ಅರ್ಥದಲ್ಲಿ ಪೇಟೆಂಟ್ಗಳು ಏಕಸ್ವಾಮ್ಯವನ್ನು ನೀಡುತ್ತವೆ ಇತರರು ಆ ವ್ಯಾಪಾರವನ್ನು ಬಳಸಲು ಅಥವಾ ಪ್ರವೇಶಿಸಲು ಸಾಧ್ಯವಿರುವುದಿಲ್ಲ ಆದರೆ ಟ್ರೇಡ್ಮಾರ್ಕ್ಗಳು ಸರಕು ಅಥವಾ ಸೇವೆಗಳ ಮೇಲೆ ಏಕಸ್ವಾಮ್ಯವನ್ನು ನೀಡುವುದಿಲ್ಲ ಅದು ನಿರ್ದಿಷ್ಟ ಹೆಸರನ್ನು ಬಳಸುವುದರಲ್ಲಿ ಮಾತ್ರ ವಿಶೇಷತೆಯನ್ನು ನೀಡುತ್ತದೆ ಈಗ ನಾವು ಟ್ರೇಡ್ಮಾರ್ಕ್ಗಳನ್ನು ಏಕೆ ಹೊಂದಿರಬೇಕು ಎಂಬುದಕ್ಕೆ ಕೆಲವು ಸಮರ್ಥನೆಗಳಿವೆ ಈಗ ಮೊದಲ ಸಮರ್ಥನೆಯೆಂದರೆ ಟ್ರೇಡ್ಮಾರ್ಕ್ಗಳಲ್ಲಿ ಸೃಜನಶೀಲತೆ ಇದೆ ಮತ್ತು ಸೃಜನಶೀಲತೆಯು ಒಬ್ಬ ವ್ಯಾಪಾರಿಯು ಯಾವ ತರಹದ ಉತ್ಪನ್ನವನ್ನು ಮಾರಾಟ ಮಾಡುತ್ತಿದ್ದಾನೆ ಎಂಬುದರ ಮೇಲೆ ಸೃಜನಶೀಲ ಸಂಬಂಧವನ್ನು ಸೂಚಿಸುತ್ತದೆ ಮತ್ತು ಆ ಉತ್ಪನ್ನಕ್ಕೆ ಸಾರ್ವಜನಿಕರು ಯಾವ ಕಾರಣ ನೀಡುತ್ತಾರೆ ಎಂಬುದು ಅಂದರೆ ಉದಾಹರಣೆಗೆ ಸಾರ್ವಜನಿಕರು ಅಥವಾ ಖರೀದಿದಾರರು ಆಪಲ್ ಗುರುತನ್ನು ನೋಡಿದಾಗ ಖರೀದಿದಾರರು ಆಪಲ್ ಇಂಕ್ನಿಂದ ಸರಕುಗಳು ಬಂದಿವೆ ಎಂದು ಗ್ರಹಿಸಲು ಸಾಧ್ಯವಾಗುತ್ತದೆ ಮತ್ತು ಅದು ಗುಣಮಟ್ಟದ ಕೆಲವು ಅವಶ್ಯಕತೆಗಳನ್ನು ಪೂರೈಸುತ್ತದೆ ಮತ್ತು ಇದು ಕ್ರಿಯಾತ್ಮಕತೆ ಮತ್ತು ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವು ಅವಶ್ಯಕತೆಗಳನ್ನು ಪೂರೈಸುತ್ತದೆ ಎಂದು ಆಪಲ್ ರಚಿಸಿದ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಖರೀದಿದಾರರಿಗೆ ತಿಳಿದಿರಬಹುದಾದ ಇತರ ವಿಷಯಗಳಾಗಿವೆ ಈಗ ಮತ್ತು ಅದನ್ನು ಆಪಲ್ ಚಿನ್ನೆಯನ್ನು ನೋಡುವ ಮೂಲಕ ಇದೆಲ್ಲವನ್ನು ತಿಳಿಯುತ್ತೇವೆ ಒಬ್ಬ ವ್ಯಕ್ತಿಯು ಉತ್ಪನ್ನವನ್ನು ನೋಡಿದಾಗ ಮತ್ತು ಆಪಲ್ ಆ ಉತ್ಪನ್ನವನ್ನು ರಚಿಸಿದೆ ಅಥವಾ ವಿನ್ಯಾಸಗೊಳಿಸಿದೆ ಎಂದು ತಿಳಿದಾಗ ಖರೀದಿದಾರನು ಏಕೆಂದರೆ ಅದು ಆ ಘಟಕದಿಂದ ಬಂದಿದೆ ಎಂಬ ಕಾರಣಕ್ಕಾಗಿ ಅನೇಕ ವಿಷಯಗಳನ್ನು ತಿಳಿಯುತ್ತಾನೆ ಅದೇ ರೀತಿ ನೈಕ್ಗಾಗಿ ನೈಕ್ ತನ್ನ ಉತ್ಪನ್ನಗಳ ಮೇಲೆ ನೈಕ್ ನ ಚಿನ್ನೆಯನ್ನು ಅಥವಾ ಗುರುತನ್ನು ತೋರಿಸುತ್ತದೆ ಅಥವಾ ವಿವರಿಸುತ್ತದೆ ಮತ್ತು ಇದು ಆಪಲ್ ಮಾಡುವ ರೀತಿಯಲ್ಲಿಯೇ ಅದರ ಉತ್ಪನ್ನವನ್ನು ಚಿಹ್ನೆಯ ಮೂಲಕ ತೋರಿಸುತ್ತದೆ ಅಥವಾ ವಿವರಿಸುತ್ತದೆ ಈಗ ಈ ಸೃಜನಶೀಲ ಸಂಘವು ಆಪಲ್ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸಿದ ಸಂಗತಿಯಾಗಿದೆ ಮತ್ತು ಜನರು ಆಪಲ್ ಚಿನ್ನೆಯನ್ನು ನೋಡಿದ ತಕ್ಷಣ ಅದರ ಗುಣಮಟ್ಟದ ಖ್ಯಾತಿ ಸದ್ಭಾವನೆ ಮತ್ತು ಉತ್ಪನ್ನಕ್ಕೆ ಸಂಬಂಧಿಸಿದ ಇತರೆ ಅನೇಕ ವಿಷಯಗಳನ್ನು ತಿಳಿಸುವ ಅಂಶವನ್ನು ವ್ಯಾಪಾರಿ ಅಥವಾ ವ್ಯಾಪಾರ ಘಟಕದಿಂದಲೇ ರಚಿಸಲಾಗಿರುತ್ತದೆ ಈಗ ಇದನ್ನು ಹೇಳಲು ಕೆಲವು ಆಕ್ಷೇಪಣೆಗಳಿವೆ ಏಕೆಂದರೆ ಇದು ಕೇವಲ ಇದನ್ನು ವ್ಯಾಪಾರಿ ಮಾತ್ರ ಮಾಡಿದ ಸೃಜನಶೀಲ ಪಾತ್ರವಲ್ಲ ದಲ್ಲಿ ಇದರಲ್ಲಿ ಸಾರ್ವಜನಿಕರದ್ದು ಸಹ ಪಾತ್ರವನ್ನು ವಹಿಸುತ್ತಾರೆ ಏಕೆಂದರೆ ಪ್ರತಿ ಬಾರಿ ವ್ಯಕ್ತಿಯು ಆಪಲ್ ಲೋಗೊವನ್ನು ನೋಡಿದಾಗ ವ್ಯಕ್ತಿಯು ಆಪಲ್ ಕಂಪನಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಗ್ರಹಿಸಲು ಅಥವಾ ತಿಳಿಯಲು ಕಾರಣವಾಗುತ್ತದೆ ಆದ್ದರಿಂದ ಸಾರ್ವಜನಿಕರಿಂದಲೂ ಸಹ ಒಂದು ಕೊಡುಗೆ ಇರುತ್ತದೆ ಆದ್ದರಿಂದ ಇದು ಕೇವಲ ವ್ಯಾಪಾರಿಗಳ ಸೃಜನಶೀಲತೆಯಲ್ಲ ಇದು ಬಳಕೆದಾರರ ಸೃಜನಶೀಲತೆಯಿಂದ ಕೂಡ ಗ್ರಹಿಸಲ್ಪಡುತ್ತದೆ ಆದ್ದರಿಂದ ಮೊದಲ ಸಮರ್ಥನೆಯೆಂದರೆ ಟ್ರೇಡ್ಮಾರ್ಕ್ಗಳು ಉತ್ಪನ್ನ ಅಥವಾ ಸೇವೆಗಳ ತಯಾರಕರ ನಡುವೆ ಮತ್ತು ಉದ್ಯಮದಿಂದ ಹೊರಬರುವ ಸರಕುಗಳೊಂದಿಗೆ ಸೃಜನಶೀಲ ಸಂಬಂಧವನ್ನು ಸೂಚಿಸುತ್ತದೆ ಈಗ ಈ ಗುರುತುಗಳು ಸೃಜನಶೀಲ ಸಂಬಂಧವನ್ನು ಹೊಂದಿರುವುದರಿಂದ ಗುಣಮಟ್ಟದಲ್ಲಿ ಹೂಡಿಕೆ ಮಾಡಲು ಪ್ರೋತ್ಸಾಹಿಸುತ್ತದೆ ಏಕೆಂದರೆ ಈಗ ಒಬ್ಬ ವ್ಯಕ್ತಿಯು ಗುಣಮಟ್ಟದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ ಉತ್ಪನ್ನವನ್ನು ತಯಾರಿಸುವ ಕಂಪನಿಗಳು ಒಂದು ಗುರುತು ಮತ್ತು ಗುಣಲಕ್ಷಣದ ಗುಣಮಟ್ಟದ ಮೇಲೆ ಹೂಡಿಕೆ ಮಾಡುತ್ತದೆ ಆದ್ದರಿಂದ ಸೃಜನಶೀಲ ಸಂಸ್ಥೆಯು ಗುರುತಿಸುವ ಮೊದಲ ಸಮರ್ಥನೆಯಾಗಿದೆ ಗುರುತುಗಳು ಸೃಜನಾತ್ಮಕವಾಗಿ ಸರಕುಗಳನ್ನು ಅದರ ಮೂಲಕ ಸಂಯೋಜಿಸಲು ಬಂದವು ಎರಡನೆಯ ಸಮರ್ಥನೆಯೆಂದರೆ ಗುರುತುಗಳು ಅಥವಾ ಚಿಹ್ನೆಗಳು ಮಾಹಿತಿಯನ್ನು ಒದಗಿಸುತ್ತವೆ ಮತ್ತು ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ಬಹಳಷ್ಟು ಮಾರಾಟಗಾರರು ಇರುತ್ತಾರೆ ಆದ್ದರಿಂದ ಉತ್ಪನ್ನದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ಅರ್ಥಮಾಡಿಕೊಳ್ಳುವ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಪೂರೈಸಲು ಗುರುತುಗಳು ಸಂಕ್ಷಿಪ್ತ ರೂಪವನ್ನು ಪಡೆದವು ಆದ್ದರಿಂದ ಟಾಟಾ ಅಥವಾ ಸುಜುಕಿ ಅಥವಾ ಹೋಂಡಾ ಎಂಬ ಚಿನ್ನೆಯನ್ನು ಅಥವಾ ಗುರುತನ್ನು ನೀವು ನೋಡಬಹುದು ಮತ್ತು ಚಿನ್ನೆಯನ್ನು ನೋಡುವ ಮೂಲಕ ಉತ್ಪನ್ನದ ಬಗ್ಗೆ ಕೆಲವು ವಿಷಯಗಳನ್ನು ನೀವು ತಕ್ಷಣವೇ ತಿಳಿದುಕೊಳ್ಳಬಹುದು ಆದ್ದರಿಂದ ಇದರಲ್ಲಿ ಗ್ರಾಹಕರಿಗೆ ಮಾಹಿತಿಯನ್ನು ಒದಗಿಸುವ ಮಾರ್ಗವೂ ಸುಧಾರಿಸಿತು ಮತ್ತು ನಾವು ನಂತರ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಮತ್ತು ಅಮುಲ್ ನಡುವಿನ ವಿವಾದವನ್ನು ನೋಡೋಣ ಅಲ್ಲಿ ಮಾಹಿತಿಯನ್ನು ಗುರುತಿನ ಅಥವಾ ಚಿಹ್ನೆಯ ಮೂಲಕ ಒದಗಿಸಲಾಗಿತ್ತು ಆದ್ದರಿಂದ ಈ ಎರಡು ಘಟಕಗಳ ನಡುವೆ ವಿವಾದಕ್ಕೆ ಕಾರಣವಾಯಿತು ಮೂರನೆಯ ಸಮರ್ಥನೆ ನ್ಯಾಯಸಮ್ಮತವಾಗಿದೆ ವ್ಯಾಪಾರಿಯು ಸಂಘದೊಂದಿಗೆ ಬಂದಿದ್ದು ವ್ಯಾಪಾರಿ ಅಂತಹ ಸಂಘದ ಪ್ರಯೋಜನಗಳನ್ನು ಓದಲು ಅವಕಾಶ ಮಾಡಿಕೊಡಬೇಕು ಮತ್ತು ಇದಕ್ಕೆ ಲಿಂಕ್ ಆಗಿರುವ ಬೇರೆ ಯಾರಾದರೂ ಸಂಘವನ್ನು ದುರುಪಯೋಗಪಡಿಸಿಕೊಂಡರೆ ಆ ವ್ಯಕ್ತಿಯನ್ನು ತಡೆಯಲು ಕಾನೂನು ಮಧ್ಯಪ್ರವೇಶಿಸಬೇಕು ಮತ್ತು ಇದು ಒಂದು ವ್ಯಾಪಾರಿಯು ಒಂದು ಕಾಲಘಟ್ಟದಲ್ಲಿ ಈ ಚಿಹ್ನೆಯನ್ನು ಬಳಸಿದ್ದರಿಂದ ಸದ್ಭಾವನೆ ಮತ್ತು ಖ್ಯಾತಿಯನ್ನು ಗಳಿಸಿದ್ದರಿಂದ ಅದು ಮಾರುಕಟ್ಟೆಯ ಹಿತದೃಷ್ಟಿಯಿಂದ ಇರಬೇಕು ಮತ್ತು ಜನರು ಅದನ್ನು ನಂಬುವಲ್ಲಿ ತಪ್ಪುದಾರಿಗೆ ಎಳೆಯಬಾರದು ಅಂದರೆ ಬೇರೆಯವರ ಉತ್ಪನ್ನವನ್ನು ನಿಜವಾದ ವ್ಯಾಪಾರಿಯ ಉತ್ಪನ್ನವೆಂದು ಜನರು ತಿಳಿಯುವುದು ತಪ್ಪುತ್ತದೆ ಆದ್ದರಿಂದ ಗುರುತುಗಳ ನ್ಯಾಯಸಮ್ಮತ ಭಾಗವು ಗುರುತು ಅಥವಾ ಸರಕು ಮತ್ತು ಸೇವೆಗಳ ನಡುವಿನ ಒಡನಾಟ ಮತ್ತು ಅವರ ವ್ಯಾಪಾರ ಉದ್ಯಮದ ನಡುವಿನ ಸಂಬಂಧವನ್ನು ಆ ಸಂಘದಿಂದ ಲಾಭಗಳನ್ನು ಪಡೆಯಲು ಅನುಮತಿಸುವುದಕ್ಕೆ ಸಂಬಂಧಿಸಿದೆ ಆದ್ದರಿಂದ ಟ್ರೇಡ್ಮಾರ್ಕ್ಗಳನ್ನು ಎರಡು ವಿಧಾನಗಳಿಂದ ರಕ್ಷಿಸಬಹುದು ಎಂದು ನಾವು ನೋಡಿದ್ದೇವೆ ನೋಂದಣಿಯ ಮೂಲಕ ನೀವು ಟ್ರೇಡ್ಮಾರ್ಕ್ಗಳನ್ನು ರಕ್ಷಿಸಬಹುದು ಮತ್ತು ನೋಂದಾಯಿತ ಟ್ರೇಡ್ಮಾರ್ಕ್ ಅನ್ನು ನ್ಯಾಯಾಲಯದ ಮುಂದೆ ಜಾರಿಗೊಳಿಸಬಹುದು ಮತ್ತು ಟ್ರೇಡ್ಮಾರ್ಕ್ಗಳನ್ನು ಸಹ ನೀವು ರಕ್ಷಿಸಬಹುದು ಸಾಮಾನ್ಯ ಕಾನೂನಿನಲ್ಲಿ ನೀಡಲಾಗುವ ಪರಿಹಾರವೆಂದು ನಾವು ಕರೆಯುತ್ತೇವೆ ಅದು ಪರಿಹಾರವಾಗಿದೆ ಆದ್ದರಿಂದ ನೋಂದಾಯಿಸದ ಟ್ರೇಡ್ಮಾರ್ಕ್ಗಳನ್ನು ನೀವು ರಕ್ಷಿಸಬಹುದು ಆದರೆ ಆ ಗುರುತುಗಳಿಗೆ ನೀವು ಅಭಿಮಾನ ಮತ್ತು ಖ್ಯಾತಿಯ ಅಂಶವನ್ನು ತೋರಿಸಬೇಕಾಗುತ್ತದೆ